ಡಿಸಾಸ್ಟರ್ ರಿಕವರಿ ಮತ್ತು ಬಿಲ್ಡ್ ಬ್ಯಾಕ್ ಬೆಟರ್ ಕೋರ್ಸ್ಗೆ ಸುಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ಪಸುಪುಲೇಟಿ ನಾನು IIT ರೂರ್ಕಿಯ ಆರ್ಕಿಟೆಕ್ಚರ್ ಮತ್ತು ಪ್ಲಾನಿಂಗ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿದ್ದೇನೆ ಇಂದು ನಾವು ಕೀನ್ಯಾದಲ್ಲಿ ತಾತ್ಕಾಲಿಕ ಆಶ್ರಯ ಪುನರ್ನಿರ್ಮಾಣ ಕುರಿತು ಚರ್ಚಿಸಲಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸವನ್ನು ಡೈಫೆಡ್ ಆಬ್ರೆಯವರ ಪ್ರಮುಖ ಕೊಡುಗೆಯಿಂದ ಪಡೆಯಲಾಗಿದೆ ಇದು ಬಿಲ್ಡ್ ಬ್ಯಾಕ್ ಬೆಟರ್ ವಾಲ್ಯೂಮ್ನಲ್ಲಿನ ಅಧ್ಯಾಯ 9 ಆಗಿದೆ ಇದನ್ನು ಮೈಕಲ್ ಲಿಯಾನ್ಸ್ ಮತ್ತು ಥಿಯೋ ಸ್ಕಿಲ್ಡರ್ಮ್ಯಾನ್ ಅವರು ಕ್ಯಾಮಿಲ್ಲೊ ಬೋನೊ ಅವರೊಂದಿಗೆ ಸಂಪಾದಿಸಿದ್ದಾರೆ ಆದ್ದರಿಂದ ಅವರು ತಾತ್ಕಾಲಿಕ ಆಶ್ರಯ ಪುನರ್ನಿರ್ಮಾಣಕ್ಕೆ ಕೊಡುಗೆ ನೀಡುವ ಬಗ್ಗೆ ಮಾತನಾಡುತ್ತಾರೆ ಆದ್ದರಿಂದ ಅದು ತಾತ್ಕಾಲಿಕ ಪರಿವರ್ತನೆಯ ಆಶ್ರಯ ಮತ್ತು ಭಾಗವಹಿಸುವಿಕೆಯ ನಡುವಿನ ಕೊಂಡಿಯಾಗಿದೆ ಮತ್ತು ಅದು ಹೇಗೆ ಶಾಶ್ವತ ಪ್ರಕ್ರಿಯೆಗೆ ಬದಲಾಗಬಹುದು ಕೀನ್ಯಾದ ಸ್ಥಿತಿಯ ಹಿನ್ನೆಲೆ ಇದು ನೈಸರ್ಗಿಕ ವಿಕೋಪವಲ್ಲ ಆದರೆ ಇದು ಒಂದು ರೀತಿಯ ಮಾನವ ನಿರ್ಮಿತ ಸನ್ನಿವೇಶಗಳು ವಿಶೇಷವಾಗಿ ರಾಜಕೀಯ ಹಿಂಸಾಚಾರ ನೀವು ನೈಸರ್ಗಿಕ ವಿಪತ್ತುಗಳ ವಿದ್ಯಮಾನ ಅಥವಾ ಅಪಾಯದ ವಿದ್ಯಮಾನವನ್ನು ಗಮನಿಸಿದಾಗ ಅಪಾಯದಲ್ಲಿರುವ ದಾಖಲೆ ಅಥವಾ CRED ವರದಿಗಳಿಂದಲೂ ಅದು ಹೇಳುತ್ತದೆ 75 ರಿಂದ 80 ಕ್ಕಿಂತ ಹೆಚ್ಚು ವಿಪತ್ತುಗಳು ರಾಜಕೀಯ ಹಿಂಸಾಚಾರದ ಮೂಲಕ ನಡೆದಿದೆ ಆದ್ದರಿಂದ ಇಂದು ನಾವು ರಾಜಕೀಯ ಹಿಂಸಾಚಾರದ ಪರಿಣಾಮಗಳ ಬಗ್ಗೆ ವಿಶೇಷವಾಗಿ ಆಶ್ರಯ ಒದಗಿಸುವ ವಿಷಯದಲ್ಲಿ ಮತ್ತು ಅದನ್ನು ಹೇಗೆ ಆಯೋಜಿಸಲಾಗಿದೆ ಮತ್ತು ಅದನ್ನು ಮಾರ್ಗದರ್ಶಕ ಯೋಜನೆಯಾಗಿ ಹೇಗೆ ನಡೆಸಲಾಗಿದೆ ಮತ್ತು ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಹೆಚ್ಚಿಸಲಾಗಿದೆ ಎಂಬುದರ ಕುರಿತು ಮಾತನಾಡಲಿದ್ದೇವೆ ಮತ್ತು ಅವರು ಯಾವ ರೀತಿಯ ಪ್ರತಿಕ್ರಿಯೆಗಳನ್ನು ಹೊಂದಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ತಿಳಿದಿದೆ ಆದ್ದರಿಂದ 2007 ಮತ್ತು 2008 ರಲ್ಲಿ ಮಾಜಿ ಅಧ್ಯಕ್ಷ ಮೈವಾನ್ ಕಿಬಾಕಿ ಡಿಸೆಂಬರ್ 27 2007 ರಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಜಯಿ ಎಂದು ಘೋಷಿಸಿದ ನಂತರ ದೊಡ್ಡ ರಾಜಕೀಯ ಘರ್ಷಣೆಗಳು ಮತ್ತು ವಿವಿಧ ಜನಾಂಗೀಯ ಗುಂಪುಗಳೊಂದಿಗೆ ದೇಶದೊಳಗೆ ಮತ್ತು ಸುಮಾರು 1200 ಜನರು ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಸುಮಾರು 5 ಲಕ್ಷ ಜನರು ಸ್ಥಳಾಂತರಗೊಂಡಿದ್ದಾರೆ ಅದು ವಿಶ್ವಸಂಸ್ಥೆಯ ಮಾನವೀಯ ವ್ಯವಹಾರಗಳ ಕಚೇರಿಯ ಸಮನ್ವಯ ವರದಿಯ ಪ್ರಕಾರ ಹೀಗಿದೆ ಆದ್ದರಿಂದ ಆದರ್ಶಪ್ರಾಯವಾಗಿ ಇದರಲ್ಲಿ 3 ವರ್ಗಗಳಿವೆ ಮೊದಲನೆಯದು ಎಲ್ಲಾ ಅಂಗಡಿಗಳು ವಾಣಿಜ್ಯ ಆವರಣಗಳು ಮತ್ತು ಮನೆಗಳನ್ನು ಸುಟ್ಟು ಮತ್ತು ಲೂಟಿ ಮಾಡುವುದು ಹೀಗಾಗಿ ಈ ಎಲ್ಲಾ ಗುಂಪುಗಳು ಅವರು ನಗರ ಗುಂಪುಗಳಲ್ಲಿ ನಗರಕ್ಕೆ ಬಂದು ಅದು ಸಾರ್ವಜನಿಕ ಆಸ್ತಿಯಾಗಲಿ ವಾಣಿಜ್ಯ ಆಸ್ತಿಯಾಗಲಿ ನಾಶಪಡಿಸಲು ಸುಡಲು ಪ್ರಾರಂಭಿಸಿದರು ಆದ್ದರಿಂದ ಇದು ಒಂದು ರೀತಿಯ ದಾಳಿಯಾಗಿದೆ ಮತ್ತು ಎರಡನೆಯದು ಬಿರುಕು ಕಣಿವೆಯಲ್ಲಿನ ಸಣ್ಣ ರೈತರು ಮತ್ತು ಜಮೀನುದಾರರ ಮೇಲೆ ಪ್ರತಿಪಕ್ಷದ ಬೆಂಬಲಿಗರಿಂದ ಹಲ್ಲೆಯಾಗಿದೆ ಅವರನ್ನು ಪ್ರದೇಶದಿಂದ ಓಡಿಸುವ ಗುರಿಯೊಳಗೆ ಸರ್ಕಾರದ ಬೆಂಬಲಿಗರು ಎಂದು ಗ್ರಹಿಸಲಾಗಿದೆ ಆದ್ದರಿಂದ ವಿರೋಧ ಪಕ್ಷಗಳು ಎಲ್ಲರನ್ನು ಓಡಿಸಲು ಪ್ರಯತ್ನಿಸುತ್ತವೆ ಈ ಜನರು ಮೂಲದಿಂದ ಬಂದವರು ಮತ್ತು ಮೂರನೆಯದು ಹಿಂಸಾಚಾರದ ಮಾದರಿಯು ಪ್ರತೀಕಾರದ ಮತ್ತು ಮುಖ್ಯವಾಗಿ ವಲಸೆ ಕಾರ್ಮಿಕರನ್ನು ಗುರಿಯಾಗಿಸಿಕೊಂಡಿದೆ ಇವುಗಳು ವಿರೋಧ ಪಕ್ಷದ ಬೆಂಬಲಿಗರ ಭಾಗವಾಗಿದೆ ಎಂದು ಜನರು ಶಂಕಿಸಿದ್ದಾರೆ ಆದ್ದರಿಂದ ಬಲಿಪಶುಗಳ 3 ಮಾದರಿಗಳನ್ನು ವಿಶ್ಲೇಷಿಸಲಾಗಿದೆ ಪ್ರಮುಖವಾಗಿ ಪೀಡಿತ ಪ್ರದೇಶವಾಗಿರುವ ರಿಫ್ಟ್ ವ್ಯಾಲಿಯಲ್ಲಿ ಕೀನ್ಯಾದ 8 ಪ್ರಾಂತ್ಯಗಳಲ್ಲಿ 5 ರಲ್ಲಿ ಸ್ಥಳಾಂತರವು ಪರಿಣಾಮ ಬೀರಿದೆ ಕೀನ್ಯಾದಲ್ಲಿ ನಾವು 8 ಪ್ರಾಂತ್ಯಗಳನ್ನು ಹೊಂದಿದ್ದೇವೆ ಮತ್ತು ಇದನ್ನು ವಿಶೇಷವಾಗಿ ನಕುರು ಟ್ರಾನ್ಸ್ ನ್ಜೋಯಾ ಮತ್ತು ಉಸಿನ್ ಗಿಶು ಜಿಲ್ಲೆಗಳಲ್ಲಿ ರಿಫ್ಟ್ ವ್ಯಾಲಿ ಪ್ರಾಂತ್ಯವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಈ ರೀತಿಯ ನಂತರ ಬಂಡಾಯ ಗುಂಪುಗಳು ಅವರನ್ನು ಬಲವಂತವಾಗಿ ಮತ್ತು ಆಸ್ತಿಗಳನ್ನು ನಾಶಪಡಿಸುತ್ತವೆ ಮತ್ತು ಜನರ ಮೇಲೆ ದಾಳಿ ಮಾಡುತ್ತವೆ ಹಾಗಾಗಿ ಇದು ದೊಡ್ಡ ಸಾಮಾಜಿಕ ವಿನಾಶಕ್ಕೆ ಕಾರಣವಾಗಿದೆ ಮತ್ತು ಯಾವುದೇ ರೀತಿಯ ಸಂದರ್ಭಗಳಲ್ಲಿ ನಿಸ್ಸಂಶಯವಾಗಿ ಯಾವ ರೀತಿಯ ಪ್ರತಿಕ್ರಿಯೆಗಳು ಜನರು ಈ ರೀತಿಯ ಆಘಾತಗಳು ಮತ್ತು ಸಂಕಟಗಳನ್ನು ಹೇಗೆ ಎದುರಿಸುತ್ತಾರೆ ಎಂಬುದನ್ನು ತಕ್ಷಣದ ಪ್ರತಿಕ್ರಿಯೆ ಒಂದು ಆತಿಥೇಯ ಕುಟುಂಬಗಳಿಗೆ ಸ್ಥಳಾಂತರ ಮತ್ತು ಅವುಗಳಲ್ಲಿ ಕೆಲವು ಅವರು ತಮ್ಮ ಆತಿಥೇಯ ಕುಟುಂಬಗಳಿಗೆ ತೆರಳಲು ಒಲವು ತೋರುತ್ತಾರೆ ಅಥವಾ ವಿವಿಧ ಸ್ಥಳಗಳಿಂದ ವಲಸೆ ಬಂದ ಜನರಂತೆ ಅವರು ತಮ್ಮ ಸ್ಥಳಗಳಿಗೆ ಹಿಂತಿರುಗುತ್ತಾರೆ ಪೊಲೀಸ್ ಠಾಣೆಗಳು ಮತ್ತು ಚರ್ಚ್ಗಳಲ್ಲಿ ಸ್ವಯಂಪ್ರೇರಿತ ಶಿಬಿರಗಳನ್ನು ಸ್ಥಾಪಿಸುತ್ತಾರೆ ಧಾರ್ಮಿಕ ಕಟ್ಟಡಗಳು ಶಾಲೆಗಳು ಪೊಲೀಸ್ ಠಾಣೆಗಳು ಇವುಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಕೆಲವು ಸ್ಥಳಗಳಾಗಿವೆ ಮತ್ತು ಅವರು ಕನಿಷ್ಠ ಕೆಲವು ಜನಾಂಗಗಳನ್ನು ಒಟ್ಟುಗೂಡಿಸಬಹುದು ಏಕೆಂದರೆ ಪೊಲೀಸ್ ಠಾಣೆ ಅಥವಾ ಧಾರ್ಮಿಕ ಆಡಳಿತದ ರಕ್ಷಣೆಯೊಂದಿಗೆ ರಕ್ಷಿಸಬಹುದು ಆದ್ದರಿಂದ ಅವರು ಕೆಲವು ಶಿಬಿರಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದರು ಅನೇಕರು ನ್ಯಾಂಜಾ ಪಶ್ಚಿಮ ಮತ್ತು ಮಧ್ಯ ಪ್ರಾಂತ್ಯಗಳಲ್ಲಿ ತಮ್ಮ ಪೂರ್ವಜರ ಮನೆಗಳಿಗೆ ತೆರಳಲು ಪ್ರಯತ್ನಿಸಿದರು ಆದ್ದರಿಂದ ಅವರು ತಮ್ಮ ಪೋಷಕರ ಮನೆಗಳಿಗೆ ಅಥವಾ ಅವರ ಪೂರ್ವಜರ ಮನೆಗಳಿಗೆ ಹಿಂತಿರುಗುತ್ತಾರೆ ಆದ್ದರಿಂದ ಆ ರೀತಿಯಲ್ಲಿ ಅವರು ಸ್ವಲ್ಪ ಸಮಯದವರೆಗೆ ತಮ್ಮನ್ನು ತಾವು ಸುರಕ್ಷಿತವಾಗಿರಿಸಿಕೊಳ್ಳಬಹುದು ಆದ್ದರಿಂದ ನೀವು ನೋಡುತ್ತಿರುವುದು ಇಲ್ಲಿ ದೊಡ್ಡ ವಲಯಗಳ ಬಗ್ಗೆ ನೀವು ನೋಡುತ್ತಿರುವುದು ಸುಮಾರು 30000 ಕ್ಕಿಂತ ಹೆಚ್ಚು ಜನರು ಆಂತರಿಕ ಸ್ಥಳಾಂತರಗೊಂಡ ಜನಸಂಖ್ಯೆಯಾಗಿದೆ ಮತ್ತು ಇದು 10000 ರಿಂದ 30000 ರ ನಡುವಿನ ಪ್ರದರ್ಶನಗಳನ್ನು ನೀಡುತ್ತದೆ ಮತ್ತು ಇದು ಮಧ್ಯಮ ಶ್ರೇಣಿ ಮತ್ತು ಅದಕ್ಕಿಂತ ಕಡಿಮೆಯಾಗಿದೆ 1000 ಕ್ಕಿಂತ ಕಡಿಮೆ ಚಿಕ್ಕದಾಗಿದೆ ಇದು ಸಂಪೂರ್ಣ IDP ಗಳು ಮತ್ತು ಇವುಗಳ ಸ್ಥಳಾಂತರವು ಈ 8 ಪ್ರಾಂತ್ಯಗಳಲ್ಲಿ 5 ಮತ್ತು ಸಂಪೂರ್ಣ ಪ್ರಕ್ರಿಯೆಯ ಹೊರಗೆ ನಾವು ಕನಿಷ್ಠ 2009 ರಲ್ಲಿ ನೀವು 3 ಲಕ್ಷದ 13921 ಜನರನ್ನು ಹೊಂದಿದ್ದೀರಿ ಎಂದು ನಾವು ನೋಡಬಹುದು ಆಂತರಿಕವಾಗಿ ಸ್ಥಳಾಂತರಗೊಂಡ ವ್ಯಕ್ತಿಗಳನ್ನು ಅವರ ಸಮುದಾಯಗಳಲ್ಲಿ ಸಂಯೋಜಿಸಲಾಗಿದೆ ಆದರೆ ಉಳಿದವರು ಅವರು 296 ಶಿಬಿರಗಳಲ್ಲಿ ದಾಖಲಾದ ವಿವಿಧ ಶಿಬಿರಗಳಲ್ಲಿ ಇರಿಸಲಾಗಿದೆ ಆದ್ದರಿಂದ ನೀವು ನೋಡಬಹುದಾದ ಈ ಶಿಬಿರಗಳು ತಾತ್ಕಾಲಿಕ ಆಶ್ರಯವಾಗಿದ್ದು ಅದು ಗಿಡ್ಡ ರೀತಿಯ ಶಿಬಿರಗಳು ಅಥವಾ ಪ್ಲಾಸ್ಟಿಕ್ ಶೀಟ್ನೊಂದಿಗೆ ಒಂದು ರೀತಿಯ ಶಂಕುವಿನಾಕಾರದ ಶಿಬಿರಗಳು ಅಥವಾ ಟಾರ್ಪಾಲಿನ್ ಶೀಟ್ಗಳನ್ನು ಅವರು ಬೃಹತ್ ಗುಂಪುಗಳಲ್ಲಿ ಮತ್ತು ಕೆಲವು ಮೂಲಭೂತ ಸೇವೆಗಳಲ್ಲಿ ಇರಿಸಲು ಪ್ರಯತ್ನಿಸುತ್ತಾರೆ ಈ ಕ್ಲಸ್ಟರ್ಗಳಲ್ಲಿ ಆ ಶಿಬಿರಗಳಲ್ಲಿ ಒದಗಿಸಲಾಗಿದೆ ಆದ್ದರಿಂದ ಸರ್ಕಾರವು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಿದೆ ವಿಶೇಷ ಕಾರ್ಯಕ್ರಮಗಳಿಗಾಗಿ ಕೀನ್ಯಾ ಸರ್ಕಾರದ ರಾಜ್ಯ ಸಚಿವಾಲಯ ಇದನ್ನು ನಾವು MoSSP ಎಂದು ಕರೆಯುತ್ತೇವೆ ವಿಶೇಷ ಕಾರ್ಯಕ್ರಮಗಳ ರಾಜ್ಯ ಸಚಿವಾಲಯ ಮತ್ತು ಈ ನಿರ್ದಿಷ್ಟ ಸಚಿವಾಲಯದ ಉದ್ದೇಶವು ಅಭಿವೃದ್ಧಿಯಲ್ಲಿ ನಾಯಕತ್ವವನ್ನು ಒದಗಿಸುವುದು ಕೀನ್ಯಾದೊಳಗೆ ಅಪಾಯ ಕಡಿತ ಕ್ರಮಗಳು ಮತ್ತು ವಿಪತ್ತು ನಿರ್ವಹಣೆ ಮತ್ತು ಇದು IDP ಅಂತರಾಷ್ಟ್ರೀಯ ಸ್ಥಳಾಂತರಗೊಂಡ ವ್ಯಕ್ತಿಗಳು ಮತ್ತು ಪುನರ್ವಸತಿ ಪ್ರಕ್ರಿಯೆಯ ಸಾಗರೋತ್ತರವನ್ನು ನೋಡಿದೆ ಆದ್ದರಿಂದ ಪುನರ್ವಸತಿ ಕಾರ್ಯಕ್ರಮವನ್ನು ಒದಗಿಸಲು ರಚಿಸಲಾದ ಕೀನ್ಯಾದ ಸರ್ಕಾರಿ ಸಂಸ್ಥೆಯಾದ KRCS ಅನ್ನು UNHCR ಸಹ ಬೆಂಬಲಿಸಿದೆ ಮತ್ತು ಅವರು ಕೆಲವು ರೀತಿಯ ಬೆಂಬಲವನ್ನು ನೀಡಿದ್ದಾರೆ ಆದ್ದರಿಂದ ಕೀನ್ಯಾ ಸರ್ಕಾರವು ಈ ಪುನರ್ವಸತಿ ಪ್ರಕ್ರಿಯೆಯನ್ನು ನಿರ್ವಹಿಸಲು ಅವರು ಸ್ವಾವಲಂಬಿಗಳೆಂದು ಭಾವಿಸಿದ್ದಾರೆ ಆದರೆ UNHCR ನಿಂದ ಇನ್ನೂ ಕೆಲವು ಬೆಂಬಲವಿದೆ ಆದರೆ ಸರ್ಕಾರದ ಸ್ಥಾಪನೆಯ ಕ್ರಮಾನುಗತದ ತಿಳುವಳಿಕೆಗೆ ಸಂಬಂಧಿಸಿದಂತೆ ಒಬ್ಬರು ನಮ್ಮ ಪ್ರಾಂತೀಯ ಆಡಳಿತ ಮತ್ತು ಆಂತರಿಕ ಭದ್ರತೆಯ ಸಚಿವರು ಅವರು ಆಂತರಿಕ ಭದ್ರತಾ ಅಂಶಗಳನ್ನು ನೋಡುತ್ತಿದ್ದಾರೆ ಮತ್ತು ಅವರನ್ನು ಪ್ರಾಂತೀಯ ಆಯುಕ್ತರೊಂದಿಗೆ ಮತ್ತಷ್ಟು ನಿರ್ದೇಶಿಸಲಾಗಿದೆ ಏಕೆಂದರೆ ನಾನು ಅಲ್ಲಿ ಹೇಳಿದಂತೆ 8 ಪ್ರಾಂತ್ಯಗಳು ಆದ್ದರಿಂದ ಪ್ರತಿ ಪ್ರಾಂತ್ಯಕ್ಕೆ ಪ್ರಾಂತೀಯ ಕಮಿಷನರ್ ನೇತೃತ್ವ ವಹಿಸಿದ್ದಾರೆ ಮತ್ತು ನಂತರ ಇದು ಜಿಲ್ಲೆಯಲ್ಲಿ ಪ್ರತಿಬಿಂಬಿತವಾಗಿದೆ ಪ್ರತಿ ಪ್ರಾಂತ್ಯವನ್ನು ವಿವಿಧ ಜಿಲ್ಲೆಗಳಾಗಿ ವಿಂಗಡಿಸಲಾಗಿದೆ ಆದ್ದರಿಂದ ಅಲ್ಲಿಯೇ ನಾವು ಹೊಂದಿದ್ದೇವೆ ಮತ್ತು ಪ್ರತಿ ಜಿಲ್ಲೆಯನ್ನು ಜಿಲ್ಲಾಧಿಕಾರಿ ನೇತೃತ್ವ ವಹಿಸುತ್ತಾರೆ ಮತ್ತು ಆದರೆ ಪ್ರತಿ ಜಿಲ್ಲೆಯನ್ನು ಮತ್ತೆ ಉಪವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ಅಲ್ಲಿಯೇ ಜಿಲ್ಲೆ ಅಧಿಕಾರಿ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ ಮತ್ತು ಮತ್ತೆ ಪ್ರತಿ ವಿಭಾಗವು ವಿವಿಧ ಗ್ರಾಮಗಳಿಂದ ಕೂಡಿದೆ ಮತ್ತು ಗ್ರಾಮ ಮಟ್ಟದಲ್ಲಿ ನೋಡಲು ಮುಖ್ಯಸ್ಥರನ್ನು ರಚಿಸಲಾಗಿದೆ ಆದರೆ ಈಗ ಈ IDP ಪ್ರಕ್ರಿಯೆಯಲ್ಲಿ ಈ ವ್ಯಕ್ತಿಗಳ ಆಂತರಿಕ ಸ್ಥಳಾಂತರ ಮೊದಲನೆಯದಾಗಿ ಯಾರನ್ನು ಗುರುತಿಸುವುದು ಹೇಗೆ ಯಾರು ಪ್ರಮುಖ ವ್ಯಕ್ತಿಗಳು ಎಂದು ನಿಮಗೆ ತಿಳಿದಿರುವಷ್ಟು ಅವರನ್ನು ಶಿಬಿರಗಳಲ್ಲಿ ಇರಿಸಲು ಅಥವಾ ಅವರನ್ನು ಪರಿವರ್ತನಾ ಕೇಂದ್ರದಲ್ಲಿ ಇರಿಸಲು ಸಾಕಷ್ಟು ಸುರಕ್ಷಿತವಾಗಿದೆ ಆದ್ದರಿಂದ ಪ್ರಾಂತೀಯ ಆಯುಕ್ತರ ಜವಾಬ್ದಾರಿಗಳ ಭಾಗವಾಗಿ ಇದನ್ನು ನಡೆಸಲಾಗಿದ್ದರೂ ಜಿಲ್ಲಾ ಮಟ್ಟದ ಮತ್ತು ಮುಖ್ಯ ಹಂತದ ಎಲ್ಲಾ ಉಪಗುಂಪುಗಳ ಸಮನ್ವಯದಲ್ಲಿ ನಾವು ಅದನ್ನು ಹೇಗೆ ಪ್ರೊಫೈಲ್ ಮಾಡಬಹುದು ಮತ್ತು ಹಾನಿಯ ಮೌಲ್ಯಮಾಪನಗಳನ್ನು ಹೇಗೆ ಮಾಡಬಹುದು ಆದ್ದರಿಂದ ಅವರು ಲಂಬ ರೀತಿಯ ಸಮನ್ವಯವನ್ನು ನೋಡಲು ಸಮರ್ಥರಾಗಿದ್ದಾರೆ IDP ಶಿಬಿರಗಳನ್ನು ಸ್ಥಾಪಿಸುವಲ್ಲಿ ಮತ್ತು ನಿರ್ವಹಿಸುವಲ್ಲಿ KRCS ಮತ್ತು ಮಾನವೀಯ ವಿಷಯಗಳಿಗೆ ಬೆಂಬಲ ಗ್ರಾಮ ಮಟ್ಟದ ಶಾಂತಿ ಸಮನ್ವಯ ಸಮಿತಿಗಳನ್ನು ಸಕ್ರಿಯಗೊಳಿಸುತ್ತಾರೆ ಆದ್ದರಿಂದ ಇವೆಲ್ಲವೂ ಒಂದು ರೀತಿಯ ಅಧಿಕಾರಶಾಹಿ ವ್ಯವಸ್ಥೆಯಾಗಿದೆ ಪ್ರತಿ ಗುಂಪು ಹೇಗೆ ವಾಸಿಸುತ್ತಿದೆ ಮತ್ತು ಅವರು ಹೇಗೆ ಪ್ರತಿಕ್ರಿಯಿಸಲು ಸಾಧ್ಯವಾಗುತ್ತದೆ ಈ ರೀತಿಯ IDP ಸೆಟಪ್ಗೆ ಅವರು ಹೇಗೆ ಬೆಂಬಲವನ್ನು ನೀಡಲು ಸಮರ್ಥರಾಗಿದ್ದಾರೆ ಆದ್ದರಿಂದ ಆರಂಭದಲ್ಲಿ ಕೀನ್ಯಾದಲ್ಲಿ 10000 ರ ಪರಿಹಾರದ ಪ್ಯಾಕೇಜ್ ಅನ್ನು ಸರ್ಕಾರವು ನೀಡಿದೆ ಇದು ಪ್ರತಿ IDP ಕುಟುಂಬಕ್ಕೆ ಸುಮಾರು 100 ಯುರೋಗಳು ಮತ್ತು ನಾಶವಾದ ಮನೆ ಹೊಂದಿರುವ ಪ್ರತಿ ಮನೆಗೆ ಹೆಚ್ಚುವರಿ 25000 ಆಗಿದೆ ಆದ್ದರಿಂದ ಅವರು ಸುಮಾರು 250 ಯುರೋಗಳು 100 ಯುರೋಗಳನ್ನು ನೀಡಿದ್ದಾರೆ ಆದ್ದರಿಂದ ಇದು ಒಂದು ರೀತಿಯ ಪರಿಹಾರ ಪ್ಯಾಕೇಜ್ ಆಗಿದೆ ಆದರೆ ನಂತರ ಇದು ವಿಭಿನ್ನ ಮತ್ತು ವಿಶ್ಲೇಷಣಾ ವರದಿಯ ಪ್ರಕಾರ ಹೆಚ್ಚು ಯಶಸ್ವಿಯಾಗಲಿಲ್ಲ ಮತ್ತು ಮೌಲ್ಯಮಾಪನ ವರದಿಗಳು ಈ ನಿರ್ದಿಷ್ಟ ಪ್ರಕ್ರಿಯೆಯ ಬಗ್ಗೆ ಮಾತನಾಡಲು ಈ IDPಗಳಿಗೆ 10000 ಮತ್ತು 25000 ಕೀನ್ಯಾದ ಕರೆನ್ಸಿಯ ಸ್ಥಳದಲ್ಲಿ ಹೊಣೆಗಾರಿಕೆ ಮತ್ತು ಸ್ಥಿರತೆಯ ಕೊರತೆಯಿದೆ ಮತ್ತು ಇಲ್ಲಿಯೇ ಅವರು ಆಪರೇಷನ್ ರೂಡಿ ನ್ಯುಂಬಾನಿ ಎಂಬ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು ಅದು ಮನೆಗೆ ಮರಳುವುದು ಹೇಗೆ ಏಕೆಂದರೆ ನಾವು ಅವರಿಗೆ ಎಲ್ಲಾ ಸೌಲಭ್ಯಗಳನ್ನು ನೀಡುವುದನ್ನು ಮುಂದುವರಿಸಲು ಸಾಧ್ಯವಿಲ್ಲ ಒಬ್ಬರು ಎಷ್ಟು ಸಮಯದವರೆಗೆ ಒದಗಿಸಬಹುದು ಆದ್ದರಿಂದ ಆರಂಭದಲ್ಲಿ ಪರಿವರ್ತನಾ ಶಿಬಿರಗಳನ್ನು ಒದಗಿಸಲಾಗಿದೆ ಆದರೆ ನಂತರ ನಾವು ಬೆಂಬಲ ವ್ಯವಸ್ಥೆಯನ್ನು ಹೇಗೆ ಕಡಿಮೆ ಮಾಡಬಹುದು ಮತ್ತು ಈ ಪ್ರಕ್ರಿಯೆಯಿಂದ ನಾವು ಅವುಗಳನ್ನು ಹೇಗೆ ಸ್ವತಂತ್ರಗೊಳಿಸಬಹುದು ಹೀಗಾಗಿ ಇಲ್ಲಿಯೇ ಆಪರೇಷನ್ ರೂಡಿ ನ್ಯೂಂಬನಿ ರಿಟರ್ನ್ ಹೋಮ್ ವ್ಯವಸ್ಥೆ ಮಾಡಲಾಗಿದ್ದು ತಾತ್ಕಾಲಿಕ ಶಿಬಿರಗಳನ್ನು ಮುಚ್ಚಲು ಚುರುಕುಗೊಳಿಸಲಾಗಿದೆ ಆದ್ದರಿಂದ ಉಳಿದಿರುವ ಇವರಲ್ಲಿ ಅನೇಕರು 50 ರಿಂದ 4000 ಮನೆಗಳ ಸ್ವ ಸಹಾಯ ಗುಂಪುಗಳಾಗಿ ತಮ್ಮನ್ನು ತಾವು ಸಂಘಟಿಸಿಕೊಂಡಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ ಮತ್ತು ಭೂಮಿಯನ್ನು ಪಡೆಯುವ ಸಲುವಾಗಿ ಪ್ರತಿ ಗುಂಪಿನ ಸದಸ್ಯರು ತಮ್ಮ ಸರ್ಕಾರದ ನಗದು ಕರಪತ್ರಗಳನ್ನು ಕೋಮು ನಿಧಿಗೆ ಕೊಡುಗೆ ನೀಡಿದರು ಮತ್ತು ಶಾಶ್ವತ ನೆಲೆಸಲು ಗ್ರಾಮೀಣ ಜಮೀನುಗಳನ್ನು ಖರೀದಿಸಿದರು ಮತ್ತು ಅವರ ಡೇರೆಗಳೊಂದಿಗೆ ಅಲ್ಲಿಗೆ ತೆರಳಿದರು ಆದ್ದರಿಂದ ಅಂದರೆ ಅವರು ಪಡೆದಿರುವ ಹಣದ ಒಳಹರಿವು ಏನೇ ಇರಲಿ ಅವುಗಳಲ್ಲಿ ಕೆಲವು ಅವರು ಗುಂಪುಗಳಾಗಿ ರಚಿಸಲು ಪ್ರಯತ್ನಿಸಿದ್ದಾರೆ ಮತ್ತು ಅವರು ಸ್ವಲ್ಪ ಹಣವನ್ನು ಹಾಕಿದರು ಮತ್ತು ಅವರು ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ನಿವೇಶನಗಳನ್ನು ಖರೀದಿಸಿದರು ಆದ್ದರಿಂದ ಅವರು ತಮ್ಮ ಡೇರೆಗಳೊಂದಿಗೆ ಚಲಿಸಬಹುದು ಎಂದು ನಿಮಗೆ ತಿಳಿದಿದೆ ಮತ್ತು ಅಂತಹ ಒಂದು ಗುಂಪು ಸುಮಾರು 50 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿರುವ 4000 ಕುಟುಂಬಗಳ ನೋಂದಾಯಿತ ಸದಸ್ಯತ್ವವಾಗಿದೆ ಮತ್ತು ಅವರು ತಮ್ಮದೇ ಆದ ತಾತ್ಕಾಲಿಕ ಶೌಚಾಲಯಗಳನ್ನು ಮಾಡಿಕೊಂಡರು ಮತ್ತು ಹತ್ತಿರದ ನದಿಯಿಂದ ನೀರನ್ನು ಪಡೆದರು ಆದ್ದರಿಂದ ಮೂಲಭೂತ ಸೇವೆಗಳು ಒಂದು ಪ್ರಮುಖ ಕಾರ್ಯವಾಗಿದೆ ಅವರಿಗೆ ಅಲ್ಲಿ ವಾಸಿಸಲು ಅದು ಕೇವಲ ಆಶ್ರಯ ಮಾತ್ರವಲ್ಲ ಅದು ಸೇವಾ ಅಂಶದೊಂದಿಗೆ ಕೂಡ ಇರಬೇಕು ಮತ್ತು ಈ ನಿರ್ದಿಷ್ಟ ಹಂತದಲ್ಲಿ ಅಧಿಕಾರಾವಧಿಯು ಒಂದು ದೊಡ್ಡ ಸಮಸ್ಯೆಯಾಗಿದೆ ಏಕೆಂದರೆ ಫಲಾನುಭವಿಗಳಾಗಿರುವ ದುರ್ಬಲ ಜನರನ್ನು ಪ್ರೊಫೈಲ್ ಮಾಡುವುದು ಸಹ ಕಾರ್ಯವಾಗಿ ಮುಖ್ಯವಾಗಿದೆ ಆದ್ದರಿಂದ ನಿಮಗೆ ತಿಳಿದಿರುವ ರೀತಿಯಲ್ಲಿ ಸರ್ಕಾರವು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ ನಾವು ನಿಧಾನವಾಗಿ ಸ್ವತಂತ್ರರಾಗಬಹುದು ಎಂದು ಅವರ ಬೆಂಬಲವನ್ನು ಕಡಿಮೆ ಮಾಡಲು ಯೋಜಿಸುತ್ತಿದ್ದೇವೆ ಆದರೆ ಜಿಲ್ಲಾ ಮಟ್ಟದ ಯೋಜನಾ ಇಲಾಖೆಗಳು ಅವರು ವಾಸ್ತವವಾಗಿ ಕೆಲವು ಗುಂಪುಗಳಿಗೆ ಭೂ ಉಪವಿಭಾಗ ಮತ್ತು ಹಿಡುವಳಿ ಸಮಸ್ಯೆಗಳ ವಿಷಯದಲ್ಲಿ ಸಹಾಯ ಮಾಡಿದ್ದಾರೆ ಮತ್ತು ಜಿಲ್ಲಾ ಜಲ ಅಧಿಕಾರಿಗಳು ಸಹ ಕೆಲವು ಬೋರ್ಹೋಲ್ಗಳಿಗೆ ಸಹಾಯ ಮಾಡಿದ್ದಾರೆ ಆದ್ದರಿಂದ ನಿಮಗೆ ತಿಳಿದಿರುವಂತೆ ಅವರಿಗೆ ಕೆಲವು ಸೇವಾ ಮೂಲಸೌಕರ್ಯಗಳನ್ನು ಹೊಂದಿಸಬಹುದು ಆದ್ದರಿಂದ IDP ನಿಜವಾಗಿ ಹೇಗೆ ಮುಂದುವರೆದಿದೆ ಮತ್ತು ಅದು ಕಡಿಮೆಯಾಗಿದೆ ನಂತರ ಆಂತರಿಕ ಸ್ಥಳಾಂತರಗೊಂಡ ವ್ಯಕ್ತಿಗಳ ಸಂಖ್ಯೆ ಅವರು ಕ್ರಮೇಣ ಹೇಗೆ ಕಡಿಮೆ ಮಾಡಿದ್ದಾರೆ ಎಂಬುದನ್ನು ನೀವು ಇಲ್ಲಿ ನೋಡಬಹುದು ವಸತಿ ಪುನರ್ನಿರ್ಮಾಣದ ವಿಷಯದಲ್ಲಿ ಏಕೆಂದರೆ ಈ ಪರಿವರ್ತನೆಯ ಆಶ್ರಯವು ಕೇವಲ ರೂಢಿಯಾಗಿಲ್ಲ ಇದು ನಿಮ್ಮ ಉತ್ಪನ್ನಕ್ಕೆ ಸಂಕುಚಿತವಾಗಿಲ್ಲ ಇದು ಕ್ರಿಯಾಪದವಾಗಿದೆ ಇದು ಒಂದು ಪ್ರಕ್ರಿಯೆಯಾಗಿದೆ ಕುಟುಂಬಗಳು ಒಂದು ಹೆಜ್ಜೆ ಬದಲಾವಣೆಯನ್ನು ಮಾಡಲು ಇದು ವೇಗವರ್ಧಕವಾಗಿದೆ ಬಾಹ್ಯ ಸಹಾಯಕರ ಮೇಲೆ ಅವಲಂಬನೆ ಮಾಲೀಕರ ಮೇಲೆ ಪರಿವರ್ತನೆಯ ಆಶ್ರಯವನ್ನು ಒದಗಿಸುವುದು ಭೂಮಿಯನ್ನು ಹಿಂದಿರುಗಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ ನೀವು ಅವರಿಗೆ ಪರಿಸ್ಥಿತಿಯ ಬಗ್ಗೆ ಹೇಗೆ ಅರಿವು ಮೂಡಿಸಬೇಕು ಮತ್ತು ಅವರು ಸ್ವತಂತ್ರರಾಗಲು ಹೇಗೆ ಪ್ರಕ್ರಿಯೆ ಇದೆ ಎಂಬುದು ನಿಮಗೆ ತಿಳಿದಿದೆ ಆದ್ದರಿಂದ ಪರಿವರ್ತನೆಯ ಆಶ್ರಯದ ವ್ಯಾಖ್ಯಾನವು ಸಂಘರ್ಷ ಅಥವಾ ನೈಸರ್ಗಿಕ ವಿಕೋಪದ ನಡುವಿನ ಅವಧಿಯಲ್ಲಿ ಅದರೊಳಗಿರುವವರಿಗೆ ಗೌಪ್ಯತೆ ಮತ್ತು ಘನತೆಯೊಂದಿಗೆ ವಾಸಯೋಗ್ಯವಾದ ವಾಸಸ್ಥಳ ಮತ್ತು ಸುರಕ್ಷಿತ ಆರೋಗ್ಯಕರ ಜೀವನ ಪರಿಸರವನ್ನು ಒದಗಿಸುತ್ತದೆ ಎಂದು ಹೇಳುತ್ತದೆ ಬಾಳಿಕೆ ಬರುವ ಆಶ್ರಯ ಪರಿಹಾರದ ಸಾಧನೆ ಆದ್ದರಿಂದ ಸಮಯದ ಅಂಶವೂ ಇದೆ ಆದ್ದರಿಂದ ಈವೆಂಟ್ ಮತ್ತು ಇದು ದುರಂತದ ಘಟನೆಯಾಗಿದೆ ಮತ್ತು ಇದು ನೆಲೆಗೊಳ್ಳುವ ಬಗ್ಗೆ ಆಗಿದೆ ಆದ್ದರಿಂದ ಈ ನಿರ್ದಿಷ್ಟ ಹಂತದಲ್ಲಿ ಅವರಿಗೆ ಕೆಲವು ಘನತೆ ಕೆಲವು ಮೂಲಭೂತ ಸೇವೆಗಳು ಕೆಲವು ಮೂಲಭೂತ ಸುರಕ್ಷತಾ ಅಂಶಗಳೊಂದಿಗೆ ಸೇವೆ ಸಲ್ಲಿಸಬೇಕು ಮತ್ತು ಗುರಿ ಗುಂಪುಗಳನ್ನು ಹೇಗೆ ಗುರುತಿಸಬಹುದು ಆದ್ದರಿಂದ ಅವರು ಏನು ಮಾಡಿದರು ಅವರು ಸ್ಥೂಲವಾಗಿ 3 ಗುರಿ ಗುಂಪುಗಳಾಗಿ ವರ್ಗೀಕರಿಸಿದ್ದಾರೆ ಒಬ್ಬರು ತಮ್ಮ ಔಪಚಾರಿಕ ನಿವಾಸಕ್ಕೆ ಮರಳಲು ಬಯಸುವವರು ದೇಶದಲ್ಲಿ ಬೇರೆಡೆಗೆ ಸ್ಥಳಾಂತರಿಸಲು ಬಯಸುವವರು ಆ ತಮ್ಮ ಪ್ರಸ್ತುತ ಸ್ಥಳಾಂತರದ ಸ್ಥಳದಲ್ಲಿ ಏಕೀಕರಿಸಲು ಬಯಸುತ್ತಾರೆ ಆದ್ದರಿಂದ ಅವರು ಹೇಗೆ ಸಂಯೋಜಿಸಬಹುದು ಎರಡನೆಯದು ಹಿಂದಿನ ಸ್ಥಳಕ್ಕೆ ಹಿಂತಿರುಗುವುದು ಮೂರನೆಯದು ಬೇರೆಡೆಗೆ ಹೋಗುವುದು ತದನಂತರ ಈ ಗುಂಪುಗಳನ್ನು ಭೂ ಹಿಡುವಳಿಯ ಆಧಾರದ ಮೇಲೆ ಮತ್ತಷ್ಟು ಉಪವಿಭಾಗ ಮಾಡಲಾಗಿದೆ ಅವರು ಭೂಮಿಯನ್ನು ಹೊಂದಿದ್ದರೂ ಅಥವಾ ಭೂಮಿ ಇಲ್ಲದೆ ಅಥವಾ ಬಾಡಿಗೆಗೆ ಉದ್ದೇಶಿಸಿರುವವರು ಅಥವಾ ನಿಮಗೆ ತಿಳಿದಿರುವ ಭೂಮಿಯನ್ನು ಖರೀದಿಸುವ ಉದ್ದೇಶವಿಲ್ಲದವರು ಆದ್ದರಿಂದ ಅವರು ಗುರುತಿಸಿದ ವಿವಿಧ ವರ್ಗಗಳು ಹೀಗಿವೆ ಮತ್ತು ಐರಿಶ್ NGO ಅವರು UNHCRನೊಂದಿಗೆ ಸಮನ್ವಯದೊಂದಿಗೆ ಐರಿಶ್ NGO ಗುರಿಯೊಂದಿಗೆ ಒಂದು ರೀತಿಯ ಟಾರ್ಗೆಟ್ ವರ್ಕಿಂಗ್ ಗ್ರೂಪ್ ಮತ್ತು ಶೆಲ್ಟರ್ ವರ್ಕಿಂಗ್ ಗ್ರೂಪ್ ಅನ್ನು ನೀಡಿದ್ದಾರೆ ಅವರು ಒಂದು ರೀತಿಯ ಜಂಟಿ ಆಶ್ರಯ ತಂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಆದ್ದರಿಂದ ಅವುಗಳು ಕೆಲವು ಈ ನಿರ್ದಿಷ್ಟ ತಂತ್ರವು ಕೆಲವು ಪ್ರಮುಖ ಸಮಸ್ಯೆಗಳನ್ನು ಪರಿಹರಿಸಿದೆ ಅದನ್ನು ಪ್ರಕ್ರಿಯೆಯಲ್ಲಿ ಸೇರಿಸಬೇಕಾಗಿದೆ ಒಂದು ಗುರಿ ಗುಂಪಿನ ಆಯ್ಕೆಯು ಅತ್ಯಂತ ದುರ್ಬಲರಿಗೆ ಪ್ರವೇಶವನ್ನು ಖಚಿತಪಡಿಸುತ್ತದೆ ಅದು ಮಹಿಳಾ ಮುಖ್ಯಸ್ಥರ ಕುಟುಂಬಗಳು ಅಥವಾ ಅದು ಹಳೆಯ ಗುಂಪಾಗಿರಬಹುದು ಅಥವಾ ಅವರು ತಮ್ಮ ಮನೆಗಳನ್ನು ಕಳೆದುಕೊಂಡಿದ್ದರೆ ಆದ್ದರಿಂದ ಆಶ್ರಯ ಪರಿಹಾರಗಳ ನಡುವಿನ ಗಮನಾರ್ಹ ವ್ಯತ್ಯಾಸದೊಂದಿಗೆ ಅಸಮರ್ಪಕ ಪರಿಹಾರಗಳಿಗೆ ಕಾರಣವಾಗುವ ಸಹಾಯ ಏಜೆನ್ಸಿಗಳ ನಡುವೆ ವ್ಯಾಪಕವಾಗಿ ಬದಲಾಗುತ್ತಿರುವ ಆಶ್ರಯ ಅನುಭವ ಮತ್ತು ವಿನ್ಯಾಸ ಮತ್ತು ನಿರ್ಮಾಣದ ಜ್ಞಾನ ಆದ್ದರಿಂದ ಪರಿವರ್ತನೆಯ ಆಶ್ರಯ ಮತ್ತು ಅನಿಶ್ಚಿತತೆಯ ಶಾಶ್ವತ ನಿಬಂಧನೆ ಮತ್ತು ವಿನ್ಯಾಸದ ನಡುವೆ ಸಂಪರ್ಕ ಕಡಿತವಿದೆ ಏಕೆಂದರೆ ಇದು ಹೇಗೆ ಹೊರಹೊಮ್ಮುತ್ತದೆ ಎಂದು ನಮಗೆ ಖಚಿತವಾಗಿಲ್ಲ ಆದ್ದರಿಂದ ಬಾಳಿಕೆ ಬರುವ ಆಶ್ರಯದ ಅಂತಿಮ ಬಿಂದು ತಿಳಿದಿಲ್ಲ ಆದ್ದರಿಂದ ನೀವು ಆಶ್ರಯವನ್ನು ಒದಗಿಸುತ್ತಿದ್ದೀರಿ ಆದರೆ ಅವರು ಇಲ್ಲಿ ಎಷ್ಟು ದಿನ ಇರುತ್ತಾರೆ ಮತ್ತು ಎಷ್ಟು ಕಾಲ ಉಳಿಯುವುದು ಒಳ್ಳೆಯದು ಜನರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದು ತುಂಬಾ ಅನಿಶ್ಚಿತವಾಗಿದೆ ಜೀವನೋಪಾಯದ ಸಹಾಯವನ್ನು ಆಶ್ರಯದ ಜೊತೆಗೆ ಸಂಯೋಜಿಸುವ ಅವಶ್ಯಕತೆಯಿದೆ ಏಕೆಂದರೆ ಇದು ನಾವು ಒದಗಿಸುವ ಮನೆಗೆ ಮಾತ್ರವಲ್ಲ ನಂತರ ಅವರು ತಮ್ಮ ಜೀವನೋಪಾಯವನ್ನು ಹೇಗೆ ಪಡೆಯಬಹುದು ಅವರು ತಮ್ಮ ಕೃಷಿ ಸೌಲಭ್ಯಗಳನ್ನು ಹೇಗೆ ಮಾಡಬಹುದು ಯಾವುದೇ ಕಾರ್ಮಿಕರು ಇದ್ದರೆ ಅವರು ಹೇಗೆ ಕೆಲಸವನ್ನು ಪಡೆಯಬಹುದು ಆದ್ದರಿಂದ ಇದು ಗಮನಹರಿಸಬೇಕಾದ ಎಲ್ಲಾ ಜೀವನೋಪಾಯದ ಅಂಶಗಳಾಗಿವೆ ಮನೆಯ ಆಯ್ಕೆಯಲ್ಲಿ ಟಾರ್ಗೆಟ್ ಗ್ರೂಪ್ ಒಂದಕ್ಕೆ ಸಹಾಯ ಮಾಡುವಲ್ಲಿ ಈ ಕೆಳಗಿನ ಪೂರ್ವಾಪೇಕ್ಷಿತಗಳನ್ನು ಅನ್ವಯಿಸಲಾಗಿದೆ ಅಲ್ಲಿ ಹಿಂತಿರುಗುವ ಪ್ರದೇಶದಲ್ಲಿ ಭದ್ರತೆ ಏಕೆಂದರೆ ಮೊದಲ ಮತ್ತು ಮೊದಲನೆಯದು ಏಕೆಂದರೆ ಅವರು ಈಗಾಗಲೇ ರಾಜಕೀಯ ಒತ್ತಡಗಳಿಂದ ಸಾಕಷ್ಟು ಆಘಾತಗಳಿಗೆ ಒಳಗಾಗಿದ್ದಾರೆ ಆದ್ದರಿಂದ ಮೊದಲನೆಯದಾಗಿ ನಾವು ಹಿಂತಿರುಗಿ ಬಂದ ಪ್ರದೇಶದಲ್ಲಿ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಅಲ್ಲಿ ಅವರು ನೋಂದಾಯಿಸಿಕೊಳ್ಳಬೇಕಾದ ಮನೆಯ ನೋಂದಣಿ ಅಥವಾ ಫಲಾನುಭವಿಗಳು ಮತ್ತು ಎಲ್ಲರೂ ಹಿಂದಿರುಗಲು ಮನೆಯವರ ಇಚ್ಛೆ ಆದ್ದರಿಂದ ಅವರು ಸ್ವಯಂಪ್ರೇರಣೆಯಿಂದ ಹಿಂತಿರುಗುತ್ತಿದ್ದಾರೆ ಅವರು ಹಿಂತಿರುಗುತ್ತಿದ್ದಾರೆ ಜಿಲ್ಲಾ ಮಟ್ಟದ ಭೂಪ್ರದೇಶಗಳಲ್ಲಿ ಸುಲಭವಾಗಿ ಲಭ್ಯವಿರುವ ಭೂಮಿ ಅಥವಾ ಮನೆ ಮಾಲೀಕತ್ವದ ಪುರಾವೆಗಳು ಆದ್ದರಿಂದ ಅವರು ಸ್ವಲ್ಪ ಭೂಮಿಯನ್ನು ಸಂಪಾದಿಸಿದ್ದರೂ ಅಥವಾ ಇಲ್ಲದಿದ್ದರೂ ಆ ರೀತಿಯಲ್ಲಿ ಅವರು ನಿಮಗೆ ತಿಳಿದಿರುವ ಮನೆಯ ಆಯ್ಕೆಗಳನ್ನು ನೋಡಲು ಸಾಧ್ಯವಾಗುತ್ತದೆ ಮತ್ತು ಆದರೆ ಸಮಸ್ಯೆಯೆಂದರೆ ಈ ರೀತಿಯ ವರ್ಗಗಳೊಂದಿಗೆ ಎಲ್ಲರಿಗೂ ಅವಕಾಶ ಕಲ್ಪಿಸಲು ಸಾಧ್ಯವಿಲ್ಲ ಪ್ರತಿಯೊಬ್ಬರೂ ಭೂಮಿಯನ್ನು ಸಂಪಾದಿಸದೆ ಇರಬಹುದು ಪ್ರತಿಯೊಬ್ಬರೂ ತಮ್ಮದೇ ಆದ ನಡೆಯನ್ನು ಮಾಡಲು ಶಕ್ತರಾಗಿಲ್ಲದಿರಬಹುದು ಆದ್ದರಿಂದ ಸಂಪನ್ಮೂಲಗಳ ಸ್ವಲ್ಪ ಸಂಕೀರ್ಣ ಪರಿಸ್ಥಿತಿ ಇದೆ ಆರ್ಥಿಕ ಸಂಪನ್ಮೂಲಗಳು ಇಡೀ ಸಮುದಾಯಕ್ಕೆ ಸಾಕಾಗುವುದಿಲ್ಲ ಆದ್ದರಿಂದ ನೀವು ಅಗತ್ಯವಿರುವವರನ್ನು ಮಾತ್ರ ಆಯ್ಕೆ ಮಾಡಬೇಕಾಗಿರುವುದು ಅಗತ್ಯವಿರುವ ಕುಟುಂಬಗಳಿಗೆ ಆದ್ಯತೆಯನ್ನು ನೀಡುವುದು ಮತ್ತು ಆದ್ಯತೆಯೊಂದಿಗೆ ಆಶ್ರಯ ಸಹಾಯಕ್ಕೆ ಅರ್ಹರಾಗಿರುತ್ತಾರೆ ತದನಂತರ ಆಶ್ರಯ ವಿನ್ಯಾಸ ಏಕೆಂದರೆ ಮಾಲೀಕರು ಚಾಲಿತ ಅಭ್ಯಾಸಗಳನ್ನು ಈಗಾಗಲೇ ಅನೇಕ ವಿಪತ್ತು ಮತ್ತು ಸ್ಥಳಾಂತರದ ಅಭ್ಯಾಸಗಳಲ್ಲಿ ಪ್ರತಿಪಾದಿಸಲಾಗಿದೆ ಮತ್ತು ಇಲ್ಲಿ ಅವರು ತಾತ್ಕಾಲಿಕ ರಚನೆಗಳನ್ನು ಶಾಶ್ವತ ಮನೆಗಳಿಗೆ ಹೇಗೆ ನವೀಕರಿಸಬಹುದು ಆಶ್ರಯ ಸ್ಥಳಗಳನ್ನು ಸ್ಥಳಾಂತರಿಸುವುದು ಅಥವಾ ಅರ್ಥಪೂರ್ಣವಾದ ಮರುಬಳಕೆಯೊಂದಿಗೆ ಆಶ್ರಯ ಸಾಮಗ್ರಿಗಳನ್ನು ಬಿಚ್ಚುವುದು ಹೇಗೆ ಎಂಬುದರ ಕುರಿತು ಅವರು ಮಾತನಾಡಿದರು ಆಶ್ರಯಗಳು ಈ ವಸ್ತುವಿಗೆ ಏನಾಗುತ್ತದೆ ಆದ್ದರಿಂದ ನಾವು ಈ ವಸ್ತುವನ್ನು ಹೇಗೆ ಮರುಬಳಕೆ ಮಾಡಬಹುದು ನೀಡಲಾದ ಕೆಲವು ಪ್ರಮುಖ ಪರಿಗಣನೆಗಳು ಇವು ಮತ್ತು ಅವರು ಏನು ಮಾಡಿದರು ವಿನ್ಯಾಸ ಪ್ರಕ್ರಿಯೆ ಮತ್ತು ವಿಶ್ಲೇಷಣೆಯನ್ನು ಅಭಿವೃದ್ಧಿಪಡಿಸುವಾಗ ಆ ರಿಫ್ಟ್ ವ್ಯಾಲಿಯಲ್ಲಿ ಅಸ್ತಿತ್ವದಲ್ಲಿರುವ ಶೆಲ್ಟರ್ ಟೈಪೋಲಾಜಿಗಳನ್ನು ಮಾಡಲಾಗಿದೆ ಮತ್ತು ಅವು ಮೂಲತಃ ಮರದ ಕಂಬದ ಮನೆಗಳ ಅತ್ಯಂತ ಸರಳವಾದ ತಂತ್ರಗಳಾಗಿವೆ ರಚನಾತ್ಮಕ ಕಂಬಗಳೊಂದಿಗೆ ಮರದ ಚೌಕಟ್ಟಿನ ರಚನೆಗಳು ಮತ್ತು ಸಾಮಾನ್ಯವಾಗಿ ಸೀಡರ್ ಅನ್ನು ಕೊಳಕು ಮತ್ತು ಕೀಟಗಳ ದಾಳಿಯನ್ನು ಪ್ರತಿರೋಧಿಸಲು ಬಳಸಲಾಗುತ್ತದೆ ಆದ್ದರಿಂದ ಮಹಡಿಗಳನ್ನು ಸಂಕುಚಿತಗೊಳಿಸಲಾಗಿದೆ ಗೋಡೆಗಳನ್ನು ಮಣ್ಣಿನ ಅಥವಾ ಮರದ ಛಾವಣಿಗಳಿಂದ ತಯಾರಿಸಲಾಗುತ್ತದೆ ಕೆಲವೊಮ್ಮೆ ಕಬ್ಬಿಣದ ಹಾಳೆ ಅಥವಾ ಹುಲ್ಲು ಆದ್ದರಿಂದ ನೀವು ಈಗ ನೋಡುತ್ತಿರುವುದು ಇವುಗಳೆಲ್ಲವೂ ಕೆಲವು ಸಾಂಪ್ರದಾಯಿಕ ಮಾದರಿಗಳಾಗಿವೆ ಅವುಗಳು ಆ ಸ್ಥಳದಿಂದ ಸಂಗ್ರಹಿಸಲು ಸಾಧ್ಯವಾಯಿತು ಮತ್ತು ಅವರು ಆ ಮರದ ಕಂಬಗಳನ್ನು ಹೇಗೆ ಪ್ರಾರಂಭಿಸುತ್ತಾರೆ ಮತ್ತು ನಂತರ ಅವರು ಚೌಕಟ್ಟನ್ನು ಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ಅದು ಹೇಗೆ ಕಡಿಮೆ ವೆಚ್ಚವಾಗುತ್ತದೆ ಎಂಬುದು ಮನೆ ವ್ಯವಹರಿಸಲಾಗಿದೆ ಅವರು ಕೆಲವು ಮೂಲಭೂತ ತತ್ವಗಳನ್ನು ಸಹ ಅಳವಡಿಸಿಕೊಂಡಿದ್ದಾರೆ ನಿಮಗೆ ತಿಳಿದಿರುವಂತೆ ಒಬ್ಬರು ಸಹಾಯವನ್ನು ಪಡೆದ ಎರಡು ದಿನಗಳಲ್ಲಿ ಆಶ್ರಯವನ್ನು ನಿರ್ಮಿಸುವ ಮತ್ತು ವಾಸಿಸುವ ಸಾಮರ್ಥ್ಯ ಆದ್ದರಿಂದ ಒಬ್ಬರು ಎಷ್ಟು ಬೇಗನೆ ನಿರ್ಮಿಸಬಹುದು ತಾತ್ಕಾಲಿಕ ಆಶ್ರಯವನ್ನು ಶಾಶ್ವತ ಮನೆಗಳಾಗಿ ಅಪ್ಗ್ರೇಡ್ ಮಾಡುವ ಸಾಮರ್ಥ್ಯ ಆದ್ದರಿಂದ ಒಂದು ರೀತಿಯ ಪರಿವರ್ತನೆಯ ಆಶ್ರಯದಿಂದ ಅದನ್ನು ಶಾಶ್ವತ ಆಶ್ರಯಕ್ಕೆ ಹೇಗೆ ನವೀಕರಿಸಬಹುದು ಏಕೆಂದರೆ ಅಲ್ಲಿ ನಾವು ಮನೆಯ ದೃಢವಾದ ಗುಣಮಟ್ಟದ ಬಗ್ಗೆ ಮಾತನಾಡುತ್ತೇವೆ ಆಶ್ರಯವನ್ನು ಬಿಚ್ಚುವ ಸಾಮರ್ಥ್ಯ ಮತ್ತು ಬೇರೆ ಸೈಟ್ಗೆ ಸ್ಥಳಾಂತರಗೊಳ್ಳುವ ಸಾಮರ್ಥ್ಯ ಅವರು ಸ್ಥಳಾಂತರಿಸಲು ಬಯಸಿದರೆ ನಾವು ಚರ್ಚಿಸಿದ ಇತರ ವರ್ಗದಲ್ಲಿ ಊಹಿಸಿ ಅವರು ಕೆಲವು ಸ್ಥಳಗಳಲ್ಲಿ ಭೂಮಿಯನ್ನು ಕಂಡುಕೊಂಡರು ಈ ಮನೆಯನ್ನು ಅಲ್ಲಿಗೆ ಸ್ಥಳಾಂತರಿಸಲು ಬಯಸುತ್ತಾರೆ ಆದ್ದರಿಂದ ನಾವು ಇದನ್ನು ಹೇಗೆ ಕೆಡವಬಹುದು ಮತ್ತು ಹೇಗೆ ನಾವು ಅದೇ ವಿಷಯವನ್ನು ಪುನಃ ಸರಿಪಡಿಸಬಹುದು ಶಾಶ್ವತ ವಸತಿ ಪುನರ್ನಿರ್ಮಾಣದಲ್ಲಿ ಗಮನಾರ್ಹವಾಗಿ ಆಶ್ರಯ ಮತ್ತು ಮರುಬಳಕೆ ಘಟಕವನ್ನು ಬಿಚ್ಚುವ ಸಾಮರ್ಥ್ಯ ಇದಾಗಿದೆ ಬಹುಶಃ ನಾವು ಇನ್ನೂ ಶಾಶ್ವತ ಆಶ್ರಯ ಪುನರ್ನಿರ್ಮಾಣದಲ್ಲಿ ಬಳಸಬಹುದಾದ ಕೆಲವು ಘಟಕಗಳು ಮೂಲ ಗೋಳದ ಮಾನದಂಡಗಳಿಂದ ಆಶ್ರಯವನ್ನು ವಿಸ್ತರಿಸುವ ಸಾಮರ್ಥ್ಯ ನಿರ್ದಿಷ್ಟ ಮಾಲೀಕರು ಚಾಲಿತವಾದ ಸೆಟಪ್ ಮಾನದಂಡಗಳ ಮೇಲೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬ ಕೆಲವು ಮಾರ್ಗದರ್ಶನಗಳು ಆದ್ದರಿಂದ ಗೋಳದ ಮಾನದಂಡಗಳ ಆಧಾರದ ಮೇಲೆ ಕೆಳಗಿನ ಕಿಟ್ ಅನ್ನು ಸಿದ್ಧಪಡಿಸಲಾಗಿದೆ ಒಂದು ಅವರು 18 ಚದರ ಮೀಟರ್ಗಳಷ್ಟು ವಾಸಿಸುವ ಜಾಗವನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದು 5 ವ್ಯಕ್ತಿಗಳಿಗೆ ಸುಮಾರು 36 ಮೀಟರ್ ಆಗಿದೆ ತದನಂತರ ಆಶ್ರಯವು ನೇರವಾಗಿ ನೆಲದ ಮೇಲೆ ಇರುತ್ತದೆ ರಚನೆಯ ಸುತ್ತಲೂ ಸರಿಯಾದ ಒಳಚರಂಡಿಯೊಂದಿಗೆ ಆ ಮಹಡಿಯನ್ನು ಎತ್ತರಿಸುತ್ತದೆ ರಚನಾತ್ಮಕ ಚೌಕಟ್ಟನ್ನು ಮರದ ಕಂಬಗಳಿಂದ ಮಾಡಲಾಗಿದ್ದು ಮೇಲ್ಛಾವಣಿಯು ಸುಕ್ಕುಗಟ್ಟಿದ ಕಲಾಯಿ ಮಾಡಿದ ಕಬ್ಬಿಣದ ಹಾಳೆಗಳನ್ನು ಒಳಗೊಂಡಿರುತ್ತದೆ ತೇವಾಂಶ ಮತ್ತು ಇತರ ವಸ್ತುಗಳ ಕಾರಣದಿಂದಾಗಿ ರಚನೆಗೆ ಮಳೆಗಳು ಫಲಾನುಭವಿಗಳು ನಂತರ ಹೆಚ್ಚುವರಿ ತಗಡಿನ ಶೀಟ್ಗಳು ಮಣ್ಣು ಮತ್ತು ಒಣಹುಲ್ಲಿನ ಇಟ್ಟಿಗೆಗಳಂತಹ ಸ್ಥಳೀಯವಾಗಿ ಲಭ್ಯವಿರುವ ವಸ್ತುಗಳಿಂದ ಗೋಡೆಗಳನ್ನು ನಿರ್ಮಿಸುತ್ತಾರೆ ಆದ್ದರಿಂದ ಮೂಲಭೂತವಾಗಿ ಅದು ರಚನೆಯನ್ನು ಒದಗಿಸುತ್ತದೆ ಮತ್ತು ಸಮುದಾಯಗಳು ವಾಸ್ತವಿಕವಾಗಿ ನೀವು ಅವರ ಸ್ವಂತ ಕಾರ್ಯಸಾಧ್ಯವಾದ ವಸ್ತುಗಳೊಂದಿಗೆ ಆಶ್ರಯವನ್ನು ತಿಳಿದಿರುವುದನ್ನು ತುಂಬಬಹುದು ಈಗ ನೀವು ನೋಡಬಹುದಾದದ್ದು GOAL ಮತ್ತು UNHCR ಗಾಗಿ ಈ ಮಾರ್ಗಸೂಚಿಗಳ ಆಧಾರದ ಮೇಲೆ ಸ್ಥಳೀಯ ಕುಶಲಕರ್ಮಿಗಳನ್ನು ಅಪ್ಗ್ರೇಡ್ ಮಾಡಲು ಈ ನಕುರು ಸ್ಥಳದಲ್ಲಿ ಮೂಲಮಾದರಿಗಳನ್ನು ನಿರ್ಮಿಸಲು ತರಲಾಗಿದೆ ಆದ್ದರಿಂದ ಇದು ಒಂದು ರೀತಿಯ ಪ್ರಾಯೋಗಿಕ ಯೋಜನೆಯಾಗಿದ್ದು ಹಾಗೆ ಮಾಡುವ ಮೂಲಕ ಅವರು ಜನರ ಪ್ರತಿಕ್ರಿಯೆಯನ್ನು ಸಹ ತೆಗೆದುಕೊಂಡಿದ್ದಾರೆ ಮತ್ತು ನಾವು ಅದನ್ನು ಹೇಗೆ ಸುಧಾರಿಸಬಹುದು ಆದ್ದರಿಂದ ನೀವು ಮರದ ಕಂಬವನ್ನು ಹೊಂದಿರುವ ಆಶ್ರಯ ಮೂಲಮಾದರಿಯನ್ನು ನೋಡಬಹುದಾದ ರೂಪಗಳಲ್ಲಿ ಒಂದಾಗಿದೆ ಮತ್ತು ನೀವು ನೋಡುವಂತೆ ಪ್ಲಾಸ್ಟಿಕ್ ಹಾಳೆಗಳನ್ನು ಕಟ್ಟಲಾಗಿದೆ ತದನಂತರ ಈ ಕುಶಲಕರ್ಮಿಗಳು ವಿನ್ಯಾಸವನ್ನು ಮಾರ್ಪಡಿಸಲು ಪ್ರಾರಂಭಿಸಿದರು ಕಂಬದ ಗಾತ್ರಗಳು ತುಂಬಾ ಚಿಕ್ಕದಾಗಿದೆ ಮತ್ತು ಅಸಮರ್ಪಕ ಅಂತರವನ್ನು ಹೊಂದಿದ್ದವು ರಿಫ್ಟ್ ವ್ಯಾಲಿಯ ಸ್ಥಳೀಯ ತಂತ್ರಜ್ಞಾನವನ್ನು ಬಳಸಿ ವಸತಿ ಚೌಕಟ್ಟನ್ನು ನಿರ್ಮಿಸಲಾಯಿತು ಮತ್ತು ಹಾಗೆ ಮಾಡುವುದರಿಂದ ಈ ಸಂಪೂರ್ಣ ಘಟಕವು ಭಾರವಾಗಿರುತ್ತದೆ ಮತ್ತು ಆಶ್ರಯಗಳ ಸಾಗಣೆಯನ್ನು ಕಡಿಮೆ ಮಾಡುತ್ತದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲು ಅವರಿಗೆ ತುಂಬಾ ಕಷ್ಟ ಆದರೆ ನವೀಕರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ವಸ್ತುಗಳ ಮರುಬಳಕೆಯಲ್ಲಿ ಹೆಚ್ಚಿನ ಆಯ್ಕೆಗಳನ್ನು ನೀಡುತ್ತದೆ ಆದ್ದರಿಂದ ಆದರೆ ಇನ್ನೂ ಇದು ಅಪ್ಗ್ರೇಡ್ ಮಾಡಲು ವರ್ಧಿಸಲು ಒಂದು ಸ್ಕೋಪ್ ಅನ್ನು ನೀಡಿದೆ ಮತ್ತು ನೀಡಿರುವ ಆಶ್ರಯದೊಂದಿಗೆ ನಿಮಗೆ ತಿಳಿದಿದೆ ಅವರಲ್ಲಿ ಹಲವರು ಇದು ಚಿಕ್ಕದಾಗಿದೆ ಎಂದು ಅವರು ಭಾವಿಸಿದರು ಆದರೆ ನಂತರ ಈ ಪ್ಲಾಸ್ಟಿಕ್ ಹಾಳೆಯ ಪರಿಚಯವು ತಾತ್ಕಾಲಿಕ ಗೋಡೆಯ ವಸ್ತುವನ್ನು ಹೊಂದಿದ್ದು ಅನೇಕ ಜನರು ಮಾನಸಿಕ ವ್ಯಾಖ್ಯಾನವಾಗಿ ಇದು ಬಾಳಿಕೆ ಬರುವಂತಿಲ್ಲ ಎಂದು ಅವರು ಭಾವಿಸಿದರು ಮತ್ತು ಆದರೆ ಏಜೆನ್ಸಿಗಳು ಕೆಲವರು ಈ ಎಲ್ಲಾ ಪ್ರಕ್ರಿಯೆಯನ್ನು ನಿರ್ಲಕ್ಷಿಸಿದ್ದಾರೆ ಮತ್ತು ಈ ಸಂಪೂರ್ಣ ಪ್ರಾಯೋಗಿಕ ಯೋಜನೆಯು ಪೂರ್ಣಗೊಂಡಾಗ ಇದಾಗಿದೆ ಮತ್ತು ಅಲ್ಲಿಯೇ ಫಲಾನುಭವಿಗಳು ಪ್ಲಾಸ್ಟಿಕ್ ಹೊದಿಕೆಯನ್ನು ಬಳಸಲು ಆಕ್ಷೇಪಿಸಿದ್ದಾರೆ ಆದರೆ ಅವರು ಈ ಯೋಜನೆಯನ್ನು ಅಳೆಯಲು ಬಯಸಿದಾಗ ಸಮೀಕ್ಷೆಯ 86 ಜನ ಹಿಂದಿನ ಮನೆಗಳಿಗಿಂತ ಪರಿವರ್ತನಾ ಶೆಲ್ಟರ್ಗಳು ದೊಡ್ಡದಾಗಿವೆ ಎಂದು ಹೇಳಿದರು ಮತ್ತು ಇಲ್ಲಿ ಪ್ರತಿಕ್ರಿಯೆಯ ಆಧಾರದ ಮೇಲೆ ಕೆಲವು ಹೊಂದಾಣಿಕೆಗಳ ಆಧಾರದ ಮೇಲೆ ಮೂಲಮಾದರಿಯ ಶೆಲ್ಟರ್ನಿಂದ ಕಟ್ಟಡದ ನಿರ್ಮಾಣಕ್ಕಾಗಿ ಕೆಲಸದ ವಿವರವಾದ ಹೇಳಿಕೆ ಬೆಲೆಗಳು ಆಯಾಮಗಳು ಮತ್ತು ಇತರ ವಿವರಗಳನ್ನು ಪಡೆಯಲಾಗಿದೆ ಮತ್ತು ಅಲ್ಲಿ ಗುಣಮಟ್ಟದ ಶೆಲ್ಟರ್ ಕಿಟ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಅದರ ನಕುರು ಗೋದಾಮಿನಲ್ಲಿ ಸುಮಾರು 497 ಶೆಲ್ಟರ್ ಕಿಟ್ಗಳು ಆದ್ದರಿಂದ ಈಗ ಪ್ರತಿ ಕಿಟ್ 18 ಚದರ ಮೀಟರ್ ಮನೆಯನ್ನು ಹೊಂದಿದೆ ಇದರ ಬೆಲೆ ಸುಮಾರು 385 ಡಾಲರ್ಗಳು ಮತ್ತು ಗೋಲ್ ಏಜೆನ್ಸಿಯು ಎಲ್ಲಾ ವಸ್ತುಗಳನ್ನು ಪ್ರವೇಶಿಸಬಹುದಾದ ಕೇಂದ್ರ ಬಿಂದುಗಳಿಗೆ ರವಾನಿಸಿದೆ ಪ್ರತಿ ವಿತರಣೆಗೆ ಸುಮಾರು 120 ಕಿಟ್ಗಳನ್ನು ತಲುಪಿಸುತ್ತದೆ ನಂತರ ಸಮುದಾಯದ ಸದಸ್ಯರು ಟ್ರಕ್ ನಿಂದ ಸಾಮಾನುಗಳನ್ನು ಇಳಿಸಿದರು ಮತ್ತು ನಂತರ ಅವರು ವಸ್ತುಗಳನ್ನು ಕಿಟ್ಗಳಾಗಿ ವಿಂಗಡಿಸಿದರು ಮತ್ತು ಪ್ರತಿ ಮನೆಯವರು ನಂತರ ವಿತರಣಾ ಸ್ಥಳದಿಂದ ತಮ್ಮ ಮನೆಗೆ ಸಾರಿಗೆ ವ್ಯವಸ್ಥೆ ಮಾಡಿದರು ಆದ್ದರಿಂದ ಇದು ಮೂಲತಃ ಒಂದು ಕೇಂದ್ರ ಸ್ಥಳದಿಂದ ನಂತರ ಅದು ಮಧ್ಯಂತರ ಬಿಂದುಗಳಿಗೆ ವಿತರಿಸಲು ಪ್ರಾರಂಭಿಸಿತು ಮತ್ತು ನಂತರ ಸಮುದಾಯದ ಸದಸ್ಯರು ತಮ್ಮ ಸ್ವಂತ ಶ್ರಮವನ್ನು ಬಳಸಿ ಅಥವಾ ಕತ್ತೆಗಳು ಅಥವಾ ಟ್ರಾಕ್ಟರ್ಗಳು ಅಥವಾ ಯಾವುದೇ ಪಿಕಪ್ಗಳ ಸಹಾಯವನ್ನು ಪಡೆದುಕೊಳ್ಳುವ ಮೂಲಕ ಅದನ್ನು ಸಾಗಿಸಲು ತಮ್ಮನ್ನು ತಾವು ಸುಗಮಗೊಳಿಸಿದರು ಆದ್ದರಿಂದ ಕುಶಲಕರ್ಮಿಗಳು ಆಶ್ರಯವನ್ನು ಸ್ಥಾಪಿಸುವಲ್ಲಿ ಫಲಾನುಭವಿಗಳಿಗೆ ಸಹಾಯ ಮಾಡಿದರು ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಿದರು ಮತ್ತು ತಾಂತ್ರಿಕ ಸಹಾಯವನ್ನು ಒದಗಿಸಿದರು ಆದರೆ ಈ ಕಿಟ್ಗಳಲ್ಲಿ ಹೆಚ್ಚಿನವು ನಿಮಗೆ ತಿಳಿದಿರುವ 2 ದಿನಗಳು 3 ದಿನಗಳಲ್ಲಿ ಒಂದು ದಿನಗಳ ಅವಧಿಯಲ್ಲಿ ಸ್ಥಾಪಿಸಲಾಗಿದೆ ಆದ್ದರಿಂದ ಇದು ಅತ್ಯಂತ ತ್ವರಿತ ಅಭಿವೃದ್ಧಿ ಪ್ರಕ್ರಿಯೆಯಾಗಿದೆ ಆದರೆ ಯಾವುದೇ ವಿಪತ್ತುಗಳಲ್ಲಿ ವೈಯಕ್ತೀಕರಣ ವೈಯಕ್ತೀಕರಣವು ಸಾಂಸ್ಕೃತಿಕ ನ್ಯೂನತೆಗಳು ಮತ್ತು ಆರ್ಥಿಕ ಕಾರ್ಯಸಾಧ್ಯತೆಗಳು ಮತ್ತು ಅವಕಾಶಗಳಿಗೆ ನೈಸರ್ಗಿಕ ಪ್ರತಿಕ್ರಿಯೆಯಾಗಿದೆ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಆದ್ದರಿಂದ ಜನರು ಅಭಿವೃದ್ಧಿ ಹೊಂದಲು ಪ್ರಾರಂಭಿಸಿದ್ದು ಹತ್ತಿರದ ಕಡೆಗೆ ಆದ್ದರಿಂದ ಜನರು ತಮ್ಮ ಮನೆಯನ್ನು ನವೀಕರಿಸಲು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದರು ಮರದ ತ್ಯಾಜ್ಯ ವಸ್ತುಳನ್ನು ಬಳಸಿಕೊಂಡು ನೀವು ನೋಡಬಹುದಾದ ಮರದಹಂಚು ಎಂದು ನಿಮಗೆ ತಿಳಿದಿದೆ ಅಲ್ಲಿ ಅವರು ಹಂಚುಗಳಿಂದ ಮುಚ್ಚಲು ಪ್ರಯತ್ನಿಸುತ್ತಾರೆ ಮತ್ತು ಹೆಚ್ಚಿನದನ್ನು ಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ಇದು ಮರುಪಡೆಯಲಾದ ವಸ್ತುಗಳೊಂದಿಗೆ ಒಂದು ರೀತಿಯ ಭಾಗಶಃ ಅಪ್ಗ್ರೇಡ್ ಆಗಿದೆ ಅವರು ಯಾವುದೇ ರೀತಿಯೊಂದಿಗೆ ಅಭಿವೃದ್ಧಿಪಡಿಸಿದ್ದಾರೆ ಅವರು ಹಿಂದಿನ ಸೈಟ್ನಿಂದ ಅಥವಾ ಅವರ ಕಾರ್ಯಸಾಧ್ಯತೆಗಳೊಂದಿಗೆ ಸಂಗ್ರಹಿಸಲು ಸಮರ್ಥರಾಗಿದ್ದಾರೆ ಅವರು ತಮ್ಮ ಆಶ್ರಯದಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿದ್ದಾರೆ ಮತ್ತು ಒಂದು ತಿಂಗಳೊಳಗೆ 53 ಮನೆ ಮಾಲೀಕರು ತಮ್ಮ ಆಶ್ರಯವನ್ನು ನವೀಕರಿಸಲು ಪ್ರಾರಂಭಿಸಿದ್ದಾರೆ ಮತ್ತು ಈ ರೀತಿಯ ಬದಲಾವಣೆಯು 53 ಆಗಿದ್ದರೆ ಒಂದು ತಿಂಗಳೊಳಗೆ ಇದು ತುಂಬಾ ತ್ವರಿತವಾಗಿರುತ್ತದೆ ಆದ್ಯತೆಗಳು ಮೊದಲ ಬಾಗಿಲುಗಳು ಎರಡನೇ ಗೋಡೆಗಳು ಮತ್ತು ಮೂರನೆಯದು ಕಿಟಕಿಗಳು ಆದ್ದರಿಂದ ವಾತಾಯನ ಅಂಶ ಮತ್ತು ಕೆಲವು ಫಲಾನುಭವಿಗಳು ನಾವು ಈ ಸಂಪೂರ್ಣ ಸೆಟ್ನಲ್ಲಿ ನೋಡಿದಂತೆ ಗೋಡೆಗಳು ಬಾಗಿಲುಗಳು ಮತ್ತು ಕಿಟಕಿಗಳಿಗಾಗಿ ತಮ್ಮದೇ ಆದ ಮರವನ್ನು ಖರೀದಿಸಿದರು ಪ್ರಾರಂಭಕ್ಕಾಗಿ ಮತ್ತು ಗೋಡೆಗಳ ಸಾಲಿಗೆ ಒದಗಿಸಲಾದ ಪ್ಲಾಸ್ಟಿಕ್ ಹಾಳೆಯನ್ನು ಬಳಸಲಾಗುತ್ತಿತ್ತು ಆದ್ದರಿಂದ ಅವರು ಪ್ಲಾಸ್ಟಿಕ್ ಹಾಳೆಯೊಂದಿಗೆ ಒಂದು ರೀತಿಯ ಭಾಗಶಃ ಹೊದಿಕೆಯೊಂದಿಗೆ ಮುಚ್ಚಿದರು ಇತರರು ಪ್ಲಾಸ್ಟಿಕ್ ಹಾಳೆಯನ್ನು ಮಾರಾಟ ಮಾಡಿದರು ಮತ್ತು ಅಡೋಬ್ ಗೋಡೆಗಳನ್ನು ನಿರ್ಮಿಸಲು ಸ್ಥಳೀಯ ಕುಶಲಕರ್ಮಿಗಳನ್ನು ನೇಮಿಸಿಕೊಂಡರು ಆದ್ದರಿಂದ ಅವರು ಅದನ್ನು ಹಿಂತಿರುಗಿಸಿದ್ದಾರೆ ಮತ್ತು ಅವರು ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರು ಮತ್ತು ಅವರು ಸ್ವಲ್ಪ ಹಣವನ್ನು ಪಡೆಯಬಹುದು ಮತ್ತು ಅವರು ಸ್ವಲ್ಪ ಹೆಚ್ಚು ಹಣವನ್ನು ಹಾಕಬಹುದು ಮತ್ತು ಅಡೋಬ್ ಗೋಡೆಗಳನ್ನು ನಿರ್ಮಿಸಬಹುದು ಮತ್ತು ಆದ್ದರಿಂದ ಈ ಸಂಪೂರ್ಣ ಪ್ರಕ್ರಿಯೆಯು ನಿಮಗೆ ತಿಳಿದಿದೆ ಇದು ಎಲ್ಲಾ ಹೆಚ್ಚಳವನ್ನು ತೋರಿಸುತ್ತದೆ ಪ್ರತಿ ಮನೆಯವರು ಯಾವ ರೀತಿಯ ಆರ್ಥಿಕ ಕಾರ್ಯಸಾಧ್ಯತೆಯನ್ನು ಹೊಂದಿದ್ದರು ಅವರ ಅಗತ್ಯತೆಗಳು ಮತ್ತು ಬೇಡಿಕೆಗಳಿಗೆ ಅವರು ಯಾವ ರೀತಿಯ ತುಂಬುವಿಕೆಗೆ ಪ್ರತಿಕ್ರಿಯಿಸುತ್ತಿದ್ದಾರೆ ಎಂಬುದನ್ನು ಅವಲಂಬಿಸಿ ಪ್ರಕ್ರಿಯೆ ಇದಾಗಿದೆ ಮತ್ತು ಕೆಲವರು ಶೆಲ್ಟರ್ ಕಿಟ್ನಲ್ಲಿ ನೀಡಲಾದ ಉಪಕರಣಗಳನ್ನು ಬಳಸಿಕೊಂಡು ಕಾರ್ಮಿಕರಿಗೆ ಪಾವತಿಸಿದರು ಮತ್ತು ಕೆಲವರು ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಲು ಆಶ್ರಯ ಪೂರ್ಣಗೊಂಡ ನಂತರ ತಮ್ಮ ಉಪಕರಣಗಳನ್ನು ಮಾರಾಟ ಮಾಡಿದರು ಆದ್ದರಿಂದ ಉಪಕರಣಗಳನ್ನು ಮಾರಾಟ ಮಾಡಿದ ನಂತರ ಅವರು ಇನ್ನೂ ಕೆಲವು ಗೃಹೋಪಯೋಗಿ ಪೀಠೋಪಕರಣಗಳು ಮತ್ತು ಫಿಟ್ಟಿಂಗ್ಗಳನ್ನು ಖರೀದಿಸಿದರು ಆದ್ದರಿಂದ ಈ ಪ್ರಕ್ರಿಯೆಯನ್ನು ಹೆಚ್ಚಿಸುವ ಸಾಧ್ಯತೆಯಿದೆ ಎಂದು ಸರ್ಕಾರವು ಅರ್ಥಮಾಡಿಕೊಂಡಿದೆ ಆದ್ದರಿಂದ ಈಗ ಅವರು 18 ಚದರ ಮೀಟರ್ನಿಂದ 20 ಚದರ ಮೀಟರ್ಗೆ ಅಭಿವೃದ್ಧಿಪಡಿಸಿದರು ಮತ್ತು ಅಡೋಬ್ ಮತ್ತು ಮರದ ಶಾಶ್ವತ ಗೋಡೆಗಳನ್ನು ಅಭಿವೃದ್ಧಿಪಡಿಸಿದರು ಮತ್ತು ಅವರು ಸುಮಾರು 40000 ಕಡಿಮೆ ವೆಚ್ಚದ ಮನೆಗಳನ್ನು ನಿರ್ಮಿಸಲು ಯೋಜನೆಯನ್ನು ಪ್ರಾರಂಭಿಸಿದರು ಆದ್ದರಿಂದ ಮಾರ್ಚ್ 2009 ರ ಅಂತ್ಯದ ವೇಳೆಗೆ ಇದು ಸುಮಾರು 16 240 ಅನ್ನು ನಿರ್ಮಿಸಲಾಗಿದೆ ಮತ್ತು ಮುಖ್ಯವಾಗಿ UNHCR ಮತ್ತು MoSSP ಪಾಲುದಾರಿಕೆಯೊಂದಿಗೆ ಸಾಧ್ಯವಾಯಿತು ಆದ್ದರಿಂದ ಇದು ಒಂದು ರೀತಿಯ ಬೃಹತ್ ಯೋಜನೆಯಾಗಿದೆ ಮತ್ತು ಜಪಾನಿನ ಏಜೆನ್ಸಿಗಳು ಮತ್ತು ವಿವಿಧ NGOಗಳು ಸಹ ನಮಗೆ ಬೆಂಬಲವನ್ನು ನೀಡಿವೆ ಆದರೆ ನೀವು ಅದರ ಸೈದ್ಧಾಂತಿಕ ತಿಳುವಳಿಕೆಯನ್ನು ಕುರಿತು ಮಾತನಾಡುವಾಗ ನೀವು ಆರಂಭದಲ್ಲಿ ಸಂಕ್ರಮಣ ಆಶ್ರಯದಲ್ಲಿ ಹೇಳಿದಂತೆ ನಿಮಗೆ ತಿಳಿದಿದೆ ನಾಮಪದವಲ್ಲ ಇದು ಕ್ರಿಯಾಪದ ಇದು ಒಂದು ಪ್ರಕ್ರಿಯೆ ಆದ್ದರಿಂದ ಕ್ರಿಸ್ಟೋಫರ್ ಅಲೆಕ್ಸಾಂಡರ್ ವಿವರಿಸಿದಂತೆ ಮನೆಯು ಒಂದು ಚಟುವಟಿಕೆಯಾಗಿದೆ ಅದು ಕ್ರಮೇಣ ಅದರಲ್ಲಿ ಮತ್ತು ಅದರ ಸುತ್ತಲೂ ನಡೆಯುತ್ತಿರುವ ನೇರ ಪರಿಣಾಮವಾಗಿ ಅವರು ನಿಭಾಯಿಸಬಲ್ಲದನ್ನು ಮಾತ್ರ ಖರ್ಚು ಮಾಡುವ ಜನರಿಂದ ರಚಿಸಲ್ಪಟ್ಟಿದೆ ಆದ್ದರಿಂದ ನಿಮ್ಮ ಸ್ವಂತ ಸ್ಥಳಗಳನ್ನು ನೀವು ನಿಜವಾಗಿಯೂ ವೈಯಕ್ತೀಕರಿಸಲು ಪ್ರಾರಂಭಿಸಿದಾಗ ಅದು ನಿಮ್ಮೊಂದಿಗೆ ಪ್ರಾರಂಭವಾಗುತ್ತದೆ ನೀವು ಅದರಲ್ಲಿ ವಾಸಿಸಲು ಪ್ರಾರಂಭಿಸಿದಾಗ ನಿಮಗೆ ಏನು ಬೇಕು ಎಂದು ನೀವು ಅರಿತುಕೊಳ್ಳುತ್ತೀರಿ ಮತ್ತು ಅದಕ್ಕೆ ಅನುಗುಣವಾಗಿ ಜನರು ಮನೆಯೊಳಗೆ ಮಾತ್ರವಲ್ಲ ಮನೆಯ ಸುತ್ತಲೂ ಅದನ್ನು ತಿದ್ದುಪಡಿ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಇದೇ ರೀತಿಯ ಅವಲೋಕನಗಳನ್ನು ಜಾನ್ ಎಫ್ ಟರ್ನರ್ ಮೆಕ್ಸಿಕೋದಲ್ಲಿ ತನ್ನ ಕೆಲಸದಲ್ಲಿ ಜನರಿಂದ ವಸತಿ ಇಂದ ತೆಗೆದುಕೊಳ್ಳಲಾಗಿದೆ ಹಾಗಾಗಿ ಈ ವಿಧಾನದಿಂದ ಪಡೆದ ಬಳಕೆಯ ಮೌಲ್ಯವು ಮಾರುಕಟ್ಟೆಯ ಮೌಲ್ಯಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆ ಎಂದು ಅವರು ಮಾತನಾಡುತ್ತಾರೆ ಏಕೆಂದರೆ ಬಳಕೆದಾರರಿಗೆ ವಸತಿ ಏನು ಮಾಡುತ್ತದೆ ಎಂಬುದು ಹೆಚ್ಚು ಮುಖ್ಯವಾಗಿದೆ ಆದ್ದರಿಂದ ಇದು ಉತ್ಪನ್ನವಲ್ಲ ಇದು ಮನುಷ್ಯನು ಹೇಗೆ ವಿಕಸನಗೊಳ್ಳುವ ಪ್ರಕ್ರಿಯೆಯಾಗಿದೆ ಒಂದು ಮನೆಯು ಮನೆಯಾಗಿರುತ್ತದೆ ಮತ್ತು ಮಾರುಕಟ್ಟೆ ಮೌಲ್ಯಕ್ಕಿಂತ ಬಳಕೆಯ ಮೌಲ್ಯವು ಹೆಚ್ಚು ಮಹತ್ವದ್ದಾಗಿದೆ ಎಂದು ನೋಡಲು ಪ್ರಯತ್ನಿಸಿದರು ಮತ್ತು ಅದೇ ರೀತಿ ಜಾನ್ ಹ್ಯಾಬ್ರಕೆನ್ 3 ಹಂತದ ನಿರ್ಧಾರಗಳನ್ನು ಬೆಂಬಲಿಸುತ್ತಾನೆ ಒಂದು ಅಂಗಾಂಶ ಮತ್ತು ಆಧಾರ ಕಟ್ಟಡವಾಗಿದೆ ಅಂಗಾಂಶವು ನಗರ ಬಟ್ಟೆಯನ್ನು ಸೂಚಿಸುತ್ತದೆ ಮತ್ತು ಬೆಂಬಲವು ಮೂಲ ಕಟ್ಟಡವನ್ನು ಸೂಚಿಸುತ್ತದೆ ಮತ್ತು ಫಿಟ್ಔಟ್ ತುಂಬುವಿಕೆಯನ್ನು ಸೂಚಿಸುತ್ತದೆ ಜನರು ತಮ್ಮ ಮನೆಗಳಲ್ಲಿ ಏನು ಮಾಡಿದ್ದಾರೆ ಮತ್ತು ಅಂಗಾಂಶವು ಒಂದೇ ಆಗಿರುತ್ತದೆ ಏಕೆಂದರೆ ಅದು ದೊಡ್ಡ ವಿಷಯವಾಗಿದೆ ಮತ್ತು ಬೆಂಬಲಗಳು ಬದಲಾಗುತ್ತವೆ ಸಮಯ ಮತ್ತು ಭರ್ತಿ ಹೆಚ್ಚು ನಿಯಮಿತವಾಗಿ ಬದಲಾಗುತ್ತದೆ ಆದ್ದರಿಂದ ಇದು ಆಗಾಗ್ಗೆ ಬದಲಾಗುತ್ತಿರುತ್ತದೆ ಮತ್ತು ಉಪವಿಭಾಗದ ವ್ಯವಸ್ಥೆಯು ಬಳಕೆದಾರರಿಗೆ ಸಂಬಂಧಿಸಿದ ಒಂದು ಹಂತದೊಂದಿಗೆ ಸಂಪರ್ಕ ಏರ್ಪಡಿಸಲು ಅನುಮತಿಸುತ್ತದೆ ಆದ್ದರಿಂದ ಪ್ರತಿ ಸಮುದಾಯವು ಈ ವಿಭಿನ್ನ 3 ವರ್ಗಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಗ್ರಾಹಕರು ಅಥವಾ ಮನೆಗಳು ಅವರು ಭರ್ತಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ವಸತಿ ನಿಗಮ ಅಥವಾ ಅಭಿವೃದ್ಧಿ ಸಂಸ್ಥೆ ಬೆಂಬಲ ಮಟ್ಟದಲ್ಲಿ ಅಥವಾ ಪುರಸಭೆಯು ಕಾರ್ಯನಿರ್ವಹಿಸುತ್ತದೆ ಮತ್ತು ಅದೇ ರೀತಿ ಕಟ್ಟಡಗಳು ಸಹ ಮೂಲಭೂತವಾಗಿ 6 ಸಮಯ ಬೌಂಡ್ ಪದರಗಳಿಂದ ಮಾಡಲ್ಪಟ್ಟಿದೆ ಇದು ಬಾಹ್ಯಾಕಾಶ ಸಮಯದ ವಿದ್ಯಮಾನವಾಗಿದ್ದು ಇಯಾನ್ ಬೆಂಟ್ಲಿ ಕೂಡ ಅದರ ಬಗ್ಗೆ ಮಾತನಾಡುತ್ತಾರೆ ಒಂದು ಸೈಟ್ ಇದು ಸಾಮಾನ್ಯವಾಗಿ ಬದಲಾಗುವುದಿಲ್ಲ ಆದರೂ ಕೆಲವು ಕಟ್ಟಡಗಳು ಸಾಗಿಸಬಹುದಾಗಿದೆ ರಚನೆ ಅಡಿಪಾಯ ಮತ್ತು ಲೋಡ್ ಬೇರಿಂಗ್ ಅಂಶವನ್ನು ಬದಲಾಯಿಸಲು ದುಬಾರಿಯಾಗಿದೆ ಏಕೆಂದರೆ ರಚನೆಯಲ್ಲಿ ಒಮ್ಮೆ ನೀವು ಅಡಿಪಾಯವನ್ನು ಹೊಂದಿಸಿದರೆ ಅದನ್ನು ಬದಲಾಯಿಸುವುದು ತುಂಬಾ ಕಷ್ಟ ನೀವು ಗೋಡೆಗಳನ್ನು ಮುರಿಯಬಹುದು ನೀವು ಪ್ರಿಫ್ಯಾಬ್ ಗೋಡೆಗಳನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಜನರು ಸಾಮಾನ್ಯವಾಗಿ ಹಾಗೆ ಮಾಡುವುದನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ ಚರ್ಮದ ಬಾಹ್ಯ ಮೇಲ್ಮೈಗಳು ಮತ್ತು ಇವುಗಳು 20 ವರ್ಷಗಳವರೆಗೆ ಬದಲಾಗಬಹುದು ಆದರೆ ನಿಯತಕಾಲಿಕವಾಗಿ ಸವೆಯುವ ಕಟ್ಟಡ ಎಲೆಕ್ಟ್ರಿಕ್ ಕೊಳಾಯಿಗಳ ದೈನಂದಿನ ಕೆಲಸ ಮಾಡುವ ಸೇವೆಗಳು ಆದ್ದರಿಂದ ನೀವು ಅದರ ಆವರ್ತಕ ನಿರ್ವಹಣೆಯ ಅಗತ್ಯವಿರುತ್ತದೆ ಬಾಹ್ಯಾಕಾಶ ಯೋಜನೆ ಆಂತರಿಕ ವಿನ್ಯಾಸ ಅಲ್ಲಿ ಗೋಡೆಗಳು ಛಾವಣಿಗಳು ಮಹಡಿಗಳು ಮತ್ತು ಬಾಗಿಲುಗಳು ವಾಣಿಜ್ಯ ಸ್ಥಳಗಳಿಗೆ ಹೋಗುತ್ತವೆ ಪ್ರತಿ 3 ವರ್ಷಗಳಿಗೊಮ್ಮೆ ಬದಲಾಗಬಹುದು ಮತ್ತು 30 ವರ್ಷಗಳವರೆಗೆ ಒಂದೇ ಆಗಿರುತ್ತದೆ ಮತ್ತು ಪೀಠೋಪಕರಣಗಳ ಮಧ್ಯಂತರ ಅಂಶಗಳು ಉಪಕರಣಗಳು ಮಾಸಿಕ ಅಥವಾ ಪ್ರತಿದಿನವೂ ಬದಲಾಗಬಹುದು ಅಂತೆಯೇ ಇಯಾನ್ ಬೆಂಟ್ಲಿಯು ಬಾಹ್ಯಾಕಾಶ ಸಮಯದ ವಿವಿಧ ಪದರಗಳು ಆಧಾರವಾಗಿರುವ ಸ್ಥಳಾಕೃತಿ ನೈಸರ್ಗಿಕ ವ್ಯವಸ್ಥೆ ಮತ್ತು ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಮತ್ತು ಪ್ಲಾಟ್ಗಳು ಮತ್ತು ಕಟ್ಟಡಗಳು ಮತ್ತು ವಿಭಿನ್ನ ಸಮಯದ ಅಂಶಗಳಲ್ಲಿ ಬದಲಾಗುವ ಘಟಕಗಳ ಬಗ್ಗೆ ಮಾತನಾಡುತ್ತಾರೆ ಕಿಟ್ ಅನ್ನು ಅಭಿವೃದ್ಧಿಪಡಿಸಿದ ನಂತರ ಮಾಲೀಕ ಚಾಲಿತ ಪ್ರಕ್ರಿಯೆಯಲ್ಲಿ ಪ್ರಮಾಣಿತ ರಚನೆಯು ಸ್ವೀಕಾರಾರ್ಹವಾಗಿದ್ದರೆ ಮತ್ತು ಈ ರೀತಿಯ ಹಸ್ತಕ್ಷೇಪವು ಬಜೆಟ್ಗಿಂತ ತಾತ್ಕಾಲಿಕ ಆಶ್ರಯವನ್ನು ನವೀಕರಿಸಬಹುದಾದರೆ ಪ್ರಮಾಣೀಕೃತ ಕಿಟ್ಗಳ ಸಂಗ್ರಹಣೆ ಮತ್ತು ವಿತರಣೆಯು ತುಲನಾತ್ಮಕವಾಗಿ ಚಿಕ್ಕದಾದ ಸರಳವಾದ ಕಾರ್ಯಾಚರಣೆಯಾಗಿದೆ ಮಧ್ಯಸ್ಥಿಕೆಯು ಶಾಶ್ವತ ನಿರ್ಮಾಣವಾಗಿದ್ದರೆ ಅಂತಿಮ ಬಳಕೆದಾರರ ಸಹಯೋಗದಲ್ಲಿ ವಿನ್ಯಾಸಗೊಳಿಸಲಾದ ಪ್ರಮಾಣಿತ ರಚನಾತ್ಮಕ ಆಯ್ಕೆಗಳನ್ನು ಪ್ರಮಾಣಿತ ಬಿಲ್ ಪ್ರಮಾಣಗಳಾಗಿ ಅಭಿವೃದ್ಧಿಪಡಿಸಬಹುದು ಮತ್ತು ಪ್ರಮುಖ ಹಂತದ ಅನುದಾನ ವಿತರಣೆಯನ್ನು ಹೊಂದಿಸಬಹುದು ಏಕೆಂದರೆ ಪ್ರತಿಯೊಂದು ಹಂತದಲ್ಲೂ ನಾವು ಹಣದ ಹಂಚಿಕೆಯನ್ನು ನೋಡಬೇಕು ಮತ್ತು ಚರ್ಮ ಮತ್ತು ಬಾಹ್ಯಾಕಾಶ ಯೋಜನೆಯ ವಿನ್ಯಾಸದ ಮೇಲೆ ನಮ್ಯತೆಯನ್ನು ಅನುಮತಿಸುವಾಗ ಯೋಚಿಸಬೇಕು ಆದ್ದರಿಂದ ಒಂದು ಮೂಲಭೂತ ಕೋಡ್ ವಾಸಿಸುವ ಪರಿಕಲ್ಪನೆ ಇದೆ ಮತ್ತು ನಾವು ಅದರೊಳಗೆ ವಿವಿಧ ಆಯ್ಕೆಗಳನ್ನು ಹೇಗೆ ಹೊಂದಿಸುತ್ತೇವೆ ಇದು ಸಂಪೂರ್ಣವಾಗಿ ಹೇಳಿಮಾಡಿಸಿದ ವಿಧಾನಕ್ಕಿಂತ ವೃತ್ತಿಪರ ಸಂಪನ್ಮೂಲಗಳು ಮತ್ತು ಸಮಯದ ಮೇಲೆ ಹೆಚ್ಚು ಹಗುರವಾಗಿರುತ್ತದೆ ಮತ್ತು ನಾವು ಈ ರೀತಿಯ ಬಡ ಸಮುದಾಯಗಳೊಂದಿಗೆ ವ್ಯವಹರಿಸುವಾಗ ನಾವು ಅರ್ಥಮಾಡಿಕೊಳ್ಳಬೇಕು ಒಬ್ಬರು ಜೀವನೋಪಾಯದ ಚೌಕಟ್ಟನ್ನು ನೋಡಬೇಕು ಇದು ಕೇವಲ ಆಶ್ರಯ ಮಾತ್ರವಲ್ಲ ಮತ್ತು ಇಲ್ಲಿಯೇ ಸುಸ್ಥಿರ ಜೀವನೋಪಾಯದ ಚೌಕಟ್ಟಿನ ಸೋಲುಗಳ ASAL ಚೌಕಟ್ಟು ಬಹಳ ಸೂಕ್ತವಾಗಿದೆ ಮತ್ತು ಪರಿಗಣಿಸುತ್ತದೆ ಏಕೆಂದರೆ ಒಬ್ಬ ವ್ಯಕ್ತಿ ಅಥವಾ ಸಮುದಾಯಗಳು ಅಥವಾ ಸಾಮಾಜಿಕ ಗುಂಪು ಅದು ಸಾಮಾಜಿಕ ಆರ್ಥಿಕ ಮಾನವ ನೈಸರ್ಗಿಕ ರಾಜಕೀಯವಾಗಿದ್ದರೂ ಕೆಲವು ಸಂಪನ್ಮೂಲಗಳನ್ನು ಪ್ರವೇಶಿಸುವ ಅವರ ಸಾಮರ್ಥ್ಯಗಳು ಹೀಗಿದೆ ಸಂಪನ್ಮೂಲಗಳು ಏನೇ ಇರಲಿ ಅವರು ಸಂಪನ್ಮೂಲಗಳನ್ನು ಹೇಗೆ ಪ್ರವೇಶಿಸಲು ಸಮರ್ಥರಾಗಿದ್ದಾರೆ ಒಂದು ಕಡೆ ಅವರು ಈಗಾಗಲೇ ದುರ್ಬಲತೆಯ ಸಂದರ್ಭಕ್ಕೆ ಒಳಗಾಗಿದ್ದಾರೆ ಅವರು ಈಗಾಗಲೇ ಸನ್ನಿವೇಶದಲ್ಲಿದ್ದಾರೆ ಅದು ಅವರ ಸಾಮರ್ಥ್ಯಗಳ ಪ್ರವೇಶದ ಮೇಲೆ ಸ್ವಲ್ಪ ಪ್ರಭಾವ ಬೀರುತ್ತದೆ ಪ್ರವೇಶಿಸುವ ಸಾಮರ್ಥ್ಯಗಳು ನಿಮಗೆ ತಿಳಿದಿದೆ ಸಂಪನ್ಮೂಲಗಳು ಮತ್ತು ಅಲ್ಲಿ ನಾವು ಈ ಸಾಮರ್ಥ್ಯಗಳೊಂದಿಗೆ ಮಾತನಾಡುತ್ತೇವೆ ಅವು ರಚನೆಗಳು ಮತ್ತು ಪ್ರಕ್ರಿಯೆಗಳನ್ನು ಹೇಗೆ ಪರಿವರ್ತಿಸುತ್ತವೆ ನಿಯಂತ್ರಕ ಚೌಕಟ್ಟಿನ ರೂಪದಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ರೂಪದಲ್ಲಿರಬಹುದು ಮತ್ತು ನಂತರ ಅವರು ತಮ್ಮದೇ ಆದ ಜೀವನೋಪಾಯದ ಅವಕಾಶಗಳನ್ನು ಹೇಗೆ ಸೃಷ್ಟಿಸುತ್ತಾರೆ ಮತ್ತು ಇಲ್ಲಿ ನಾವು ಹೆಚ್ಚು ಆದಾಯವನ್ನು ಹೆಚ್ಚಿಸುವುದು ಯೋಗಕ್ಷೇಮ ದುರ್ಬಲತೆಯನ್ನು ಕಡಿಮೆ ಮಾಡುವುದು ಆಹಾರ ಭದ್ರತೆಯನ್ನು ಹೆಚ್ಚಿಸುವುದು ನಿಮಗೆ ತಿಳಿದಿರುವಂತೆ ಇಡೀ ಚೌಕಟ್ಟಿನ ಬಗ್ಗೆ ಮಾತನಾಡುತ್ತೇವೆ ಅದು ವಾಸ್ತವವಾಗಿ ಒಬ್ಬ ವ್ಯಕ್ತಿ ಅಥವಾ ಗುಂಪು ಅಥವಾ ಸಮುದಾಯವು ಅದರೊಂದಿಗೆ ಕೆಲಸ ಮಾಡಬಹುದು ಆದ್ದರಿಂದ ನಾವು ಪರಿವರ್ತನೆಯ ಆಶ್ರಯವನ್ನು ನೋಡುತ್ತಿರುವಾಗ ಮತ್ತು ಮಾಲೀಕ ಚಾಲಿತ ಪ್ರಕ್ರಿಯೆಯನ್ನು ಅವರು ನಿಜವಾಗಿ ನೋಡುತ್ತಿರುವಾಗ ನೀವು ಸಂಪೂರ್ಣ ಸಂಪನ್ಮೂಲಗಳನ್ನು ಮತ್ತು ಅವರ ದುರ್ಬಲತೆಯ ಸಂದರ್ಭವನ್ನು ಅರ್ಥಮಾಡಿಕೊಳ್ಳಬೇಕು ಸಕ್ರಿಯಗೊಳಿಸುವ ವಿಧಾನ ನಾವು ಈ ಪ್ರಕ್ರಿಯೆಯನ್ನು ಹೇಗೆ ಸಕ್ರಿಯಗೊಳಿಸಬಹುದು ಮತ್ತು ಒಂದು ನಿಮಗೆ ತಿಳಿದಿರುವ ಹಣಕಾಸು ಏಕೆಂದರೆ ಇದು ಒಂದು ಸಕ್ರಿಯಗೊಳಿಸುವ ವಿಧಾನವು ಹಣಕಾಸಿನ ಸೀಮಿತ ಪ್ರವೇಶವನ್ನು ಸೃಷ್ಟಿಸಿದ ವಸತಿಗೆ ಅಡಚಣೆಯನ್ನು ಗುರುತಿಸುತ್ತದೆ ಆದ್ದರಿಂದ ನಾವು ಹಣದ ಹರಿವಿನ ಬಗ್ಗೆ ಮಾತನಾಡಿದ್ದೇವೆ ಒಂದು ಹಂತದಲ್ಲಿ ಹೇಗೆ ಹಣಕಾಸಿನ ವಿತರಣೆಯನ್ನು ನಾವು ಹೇಗೆ ತಲುಪಿಸಬಹುದು ಎಂಬುದರ ಕುರಿತು ನಾವು ಮಾತನಾಡಿದ್ದೇವೆ ಭೂ ಹಿಡುವಳಿ ನಾವು ಭೂಮಿಗೆ ಪ್ರವೇಶ ಮತ್ತು ಹಿಡುವಳಿ ಭದ್ರತೆಯ ಬಗ್ಗೆ ಮಾತನಾಡುತ್ತೇವೆ ಅದು ಎಲ್ಲರಿಗೂ ಸಾಕಷ್ಟು ಆಶ್ರಯವನ್ನು ಒದಗಿಸುವ ಪೂರ್ವಾಪೇಕ್ಷಿತವಾಗಿದೆ ಅಲ್ಲದೆ ಸಾಮಗ್ರಿಗಳು ಮತ್ತು ಶ್ರಮವು ವಸ್ತುಗಳ ಪ್ರಮುಖ ವೆಚ್ಚದ ಪರಿಣಾಮಗಳನ್ನು ಹೊಂದಿದೆ ಮತ್ತು ಸೂಕ್ತವಲ್ಲದ ಕಟ್ಟಡ ನಿಯಮಗಳು ವಸತಿ ಉತ್ಪಾದನೆಯಲ್ಲಿ ನೆಲೆಸಬಹುದು ಆದ್ದರಿಂದ ಕಾನೂನು ಚೌಕಟ್ಟುಗಳು ಅಲ್ಲಿ ನಾವು ಸರ್ಕಾರಗಳ ಬಗ್ಗೆ ಮಾತನಾಡುತ್ತೇವೆ ಕಾನೂನು ಮತ್ತು ನಿಯಂತ್ರಕ ಚೌಕಟ್ಟನ್ನು ಪರಿಶೀಲಿಸುವ ಮೂಲಕ ವಸತಿ ನಿಬಂಧನೆಗಳಿಗೆ ಪರಿಸರವನ್ನು ಸಕ್ರಿಯಗೊಳಿಸುವಲ್ಲಿ ಬೆಂಬಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ನಿಯಂತ್ರಕ ಪ್ರಕ್ರಿಯೆಯಲ್ಲಿ ನಾವು ಸ್ಥಳೀಯ ವಸ್ತುಗಳನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಅದು ಎಲ್ಲಾ ಕಟ್ಟಡ ಕೋರ್ಸ್ಗೆ ಪ್ರಮುಖ ಸವಾಲಾಗಿದೆ ಮತ್ತು ಜನರು ಮತ್ತು ಆಡಳಿತ ಅಲ್ಲಿ ನಾವು ಜನರನ್ನು ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಭಾಗವಹಿಸಲು ಹೇಗೆ ತೊಡಗಿಸಿಕೊಳ್ಳಬಹುದು ಎಂಬುದರ ಕುರಿತು ಮಾತನಾಡುತ್ತೇವೆ ರಾಷ್ಟ್ರೀಯ ನೀತಿ ರಚನೆ ಯೋಜನೆ ಮತ್ತು ಅನುಷ್ಠಾನ ವಸತಿ ಯೋಜನೆಗಳ ಮೇಲ್ವಿಚಾರಣೆ ಮತ್ತು ಸೇವೆಗಳ ನಿರ್ವಹಣೆ ಮತ್ತು ವ್ಯಾಪಕ ರಾಜಕೀಯ ಪ್ರಕ್ರಿಯೆಗಳು ನಾವು ಈ ಸಂಪೂರ್ಣ ಚೌಕಟ್ಟನ್ನು ಹೊಂದಿದ್ದೇವೆ ಮಾಲೀಕ ಚಾಲಿತ ಸಹಭಾಗಿತ್ವದ ಮಾಲೀಕ ಚಾಲಿತ ಪ್ರಕ್ರಿಯೆಯನ್ನು ವಾಸ್ತವವಾಗಿ ಸಕ್ರಿಯಗೊಳಿಸುತ್ತದೆ ಇದು ಪರಿವರ್ತನೆಯಾಗಿದ್ದರೂ ನಾವು ಹೇಗೆ ಮಾಡಬಹುದು ವಿಭಿನ್ನ ಮಾರ್ಗಗಳು ಯಾವುವು ನಾವು ಅವುಗಳನ್ನು ಹೇಗೆ ತೊಡಗಿಸಿಕೊಳ್ಳಬಹುದು ಮತ್ತು ನೀವು ನಿಜವಾಗಿ ಈ ರೀತಿಯದನ್ನು ಹೇಗೆ ಬೆಂಬಲ ವ್ಯವಸ್ಥೆಗಳುನೀಡಬಹುದು ಆದ್ದರಿಂದ ಇದು ಕ್ರಮೇಣ ಅವರ ಜೀವನದಲ್ಲಿ ಪ್ರಮುಖ ಪರಿವರ್ತನೆಗೆ ಕಾರಣವಾಗಬಹುದು ಏಕೆಂದರೆ ಅವರು ಸ್ವಯಂ ವಿಶ್ವಾಸಾರ್ಹರಾಗಬಹುದು ಅವರು ತಮ್ಮದೇ ಆದ ವ್ಯವಸ್ಥೆಯನ್ನು ಮಾಡಬಹುದು ಅವರು ಆ ವ್ಯವಸ್ಥೆಯನ್ನು ಅವಲಂಬಿಸಬಹುದು ಅದರೊಂದಿಗೆ ಪ್ರಗತಿ ಸಾಧಿಸಲು ನಾವು ಸ್ವಲ್ಪ ಬೆಂಬಲ ವ್ಯವಸ್ಥೆಯನ್ನು ಮಾತ್ರ ಒದಗಿಸಬೇಕಾಗಿದೆ ಕೀನ್ಯಾದಲ್ಲಿ ಪರಿವರ್ತನಾ ವಸತಿ ಕುರಿತು ನಿಮಗೆ ಉತ್ತಮ ಕಲ್ಪನೆ ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು